ಹಲೋ ಮತ್ತು ಎನ್ ಯ ಸಾಫ್ಟ್ ಸ್ಕಿಲ್ಸ್ ಮತ್ತು ಡೆವಲಪ್ಮೆಂಟ್ ಕೋರ್ಸ್ಗೆ ಮತ್ತೆ ಸ್ವಾಗತ ನಾನು ರವಿ ಚಂದ್ರನ್ ಐಐಟಿ ಕಾನ್ಪುರದಿಂದ ನಿಮಗೆ ಕೋರ್ಸ್ ನೀಡುತ್ತಿದ್ದೇನೆ ಈಗ ವಿಶೇಷವಾಗಿ ಈ ಉಪನ್ಯಾಸದಲ್ಲಿ ನಾನು ಕೆಟ್ಟ ಅಭ್ಯಾಸಗಳನ್ನು ಜಯಿಸುವತ್ತ ಹೆಚ್ಚು ಗಮನ ಹರಿಸಲಿದ್ದೇನೆ ನಾನು ಮಾನವಿಕ ಮತ್ತು ಸಾಮಾಜಿಕ ವಿಜ್ಞಾನ ವಿಭಾಗದಿಂದ ಬಂದಿದ್ದೇನೆ ಇದು ಈ ಕೋರ್ಸ್ನ ಮೂರನೇ ವಾರವಾಗಿದೆ ಮತ್ತು ನಾವು ಈ ಮೂರನೇ ವಾರದ ಮಾಡ್ಯೂಲ್ 6ರಲ್ಲಿದ್ದೇವೆ ಮತ್ತು ಒಟ್ಟಾರೆಯಾಗಿ ನಾವು 18ನೇ ಉಪನ್ಯಾಸವನ್ನು ಪೂರ್ಣಗೊಳಿಸಲಿದ್ದೇವೆ ಮತ್ತು ಈ ವಾರ ಇದು ಕೊನೆಯ ಉಪನ್ಯಾಸವಾಗಿದೆ ಮತ್ತು ಇದನ್ನು ಸಂಪೂರ್ಣವಾಗಿ ಸಮರ್ಪಿಸಿದ ವಿಷಯಗಳೆಂದರೆ ಅಭ್ಯಾಸಗಳು ಅಭ್ಯಾಸಗಳು ಯಾವುವು ಒಳ್ಳೆಯ ಅಭ್ಯಾಸಗಳನ್ನು ರೂಪಿಸುವುದು ಕೆಟ್ಟ ಅಭ್ಯಾಸಗಳು ಮತ್ತು ನಂತರ ಅದಕ್ಕೆ ಸಂಬಂಧಿಸಿದ ಡೋಪಮೈನ್ ಮತ್ತು ಮುಂತಾದ ಅಭ್ಯಾಸಗಳಿಗೆ ಸಂಬಂಧಿಸಿದ ವಿಷಯಗಳು ಮತ್ತು ವಿಶೇಷವಾಗಿ ಯಶಸ್ಸಿನ ಅಭ್ಯಾಸಗಳನ್ನು ರೂಪಿಸುವುದರ ಮೇಲೆ ಗಮನ ಕೇಂದ್ರೀಕರಿಸುವುದಾಗಿದೆ ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಮತ್ತು ನಂತರ ಅವುಗಳನ್ನು ಬೆಳವಣಿಗೆಯ ಅಭ್ಯಾಸಗಳಾಗಿ ಅಭಿವೃದ್ಧಿಪಡಿಸಲು ನಿಮಗೆ ಅಗತ್ಯವಿರುವ ಅಭ್ಯಾಸಗಳು ಯಾವುವು ನಾನು ಪ್ರಾರಂಭಿಸುವ ಮೊದಲು ಎಂದಿನಂತೆ ನಾವು ಕಳೆದ ಉಪನ್ಯಾಸದಲ್ಲಿ ಏನು ಮಾಡಿದ್ದೇವೆ ಎಂಬುದರ ಸಂಕ್ಷಿಪ್ತ ವಿವರಣೆಯನ್ನು ನೀಡಲು ನಾನು ಬಯಸುತ್ತೇನೆ ಇದರಿಂದ ನಾವು ಮಾಡಿದ್ದನ್ನು ತ್ವರಿತವಾಗಿ ಮರುಪಡೆಯಬಹುದು ಮತ್ತು ನಂತರ ಪ್ರಸ್ತುತದೊಂದಿಗೆ ಮುಂದುವರಿಯಬಹುದು ಕಳೆದ ಉಪನ್ಯಾಸದಲ್ಲಿ ನಾನು ಉತ್ಪಾದಕತೆ ಮತ್ತು ವೈಯಕ್ತಿಕ ಬೆಳವಣಿಗೆಗಾಗಿ ಝಿಗರ್ನಿಕ್ಪ ಪರಿಣಾಮವನ್ನು ಬಳಸುವತ್ತ ಗಮನ ಹರಿಸುತ್ತಿದ್ದೆ ಮತ್ತು ನಾನು ಈ ವಿಷಯಕ್ಕೆ ಒತ್ತು ನೀಡಿದ್ದೇನೆ ಏಕೆಂದರೆ ಅಪೂರ್ಣವಾದ ಚಟುವಟಿಕೆಯು ಆತಂಕವನ್ನು ಉಂಟುಮಾಡುತ್ತದೆ ಇದು ನಿಮಗೆ ಖಿನ್ನತೆಯನ್ನು ಸಹ ಉಂಟುಮಾಡಬಹುದು ಒಂದು ಚಟುವಟಿಕೆಯ ಮೇಲೆ ಗಮನ ಕೇಂದ್ರೀಕರಿಸುವುದು ಮತ್ತು ಅದು ಪೂರ್ಣಗೊಳ್ಳುವವರೆಗೆ ಅದಕ್ಕೆ ಅಂಟಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಆದ್ದರಿಂದ ನೀವು ಈ ಸುವರ್ಣ ನಿಯಮವನ್ನು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಿ ಎಂದು ನಾನು ಹೇಳಿದ್ದೆ ನೀವು ಕೆಲಸವನ್ನು ಪ್ರಾರಂಭಿಸಿದರೆ ಅದನ್ನು ಮುಗಿಸಿಬಿಡಿ ಅದನ್ನು ಮಧ್ಯದಲ್ಲಿ ಬಿಡಬೇಡಿ ಮತ್ತು ಇದು ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ರೂಢಿಸಿಕೊಳ್ಳಬೇಕಾದ ಪ್ರಮುಖ ಬೆಳವಣಿಗೆಯ ಅಭ್ಯಾಸವಾಗಿದೆ ಮತ್ತು ಈ ಜ್ಞಾನವು ಮಾತ್ರ ನಿಮಗೆ ವಿಳಂಬ ಧೋರಣೆಯನ್ನು ಸೋಲಿಸಲು ಸಹಾಯ ಮಾಡುತ್ತದೆ ಮತ್ತು ನೀವು ಇದು ಕೇವಲ ಆರಂಭಿಕ ತೊಂದರೆ ಎಂದು ಅರಿತುಕೊಳ್ಳುತ್ತೀರಿ ಮತ್ತು ಒಮ್ಮೆ ನೀವು ಹೇಗೋ ಪ್ರಾರಂಭಿಸಿದರೆ ಅದನ್ನು ಹೇಗಾದರೂ ಮುಗಿಸುತ್ತೀರಿ ಬಾಕಿ ಉಳಿದ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕಾಗಿದೆ ಏಕೆಂದರೆ ಹೆಚ್ಚಿನ ಪ್ರಮಾಣದ ಮಾನಸಿಕ ಸಂಪನ್ಮೂಲಗಳನ್ನು ಮೆದುಳಿನ ಬಹು ಮುಖ್ಯವಾದ ಜಾಗವನ್ನುಆಕ್ರಮಿಸುವ ಮತ್ತು ನಿರ್ಬಂಧಿಸುವ ಮೂಲಕ ಬಳಸಿಕೊಳ್ಳುತ್ತವೆ ಆದರೆ ನೀವು ಅದನ್ನು ಮುಗಿಸುವವರೆಗೆ ಆ ಅಭ್ಯಾಸ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅದಕ್ಕಾಗಿಯೇ ನೀವು ದೂರದರ್ಶನ ಧಾರಾವಾಹಿಗಳನ್ನು ಅಥವಾ ಯಾವುದೇ ಧಾರಾವಾಹಿಗಳನ್ನು ನೋಡುವುದನ್ನು ನಿಲ್ಲಿಸಬೇಕು ಏಕೆಂದರೆ ಅವು ನಿಮ್ಮ ಮೆದುಳಿನಲ್ಲಿ ತೂಗಾಡುತ್ತಲೇ ಇರುತ್ತವೆ ಅವು ಅಲ್ಲಿಯೇ ತೂಗಾಡುತ್ತಲೇ ಇರುತ್ತವೆ ಗರಿಷ್ಠ ಮಟ್ಟದ ಸಂಪನ್ಮೂಲಗಳನ್ನು ಆಕ್ರಮಿಸಿಕೊಳ್ಳುತ್ತವೆ ಆದರೆ ಯಾರು ಏನು ಮಾಡಿದರು ಆ ವ್ಯಕ್ತಿಗೆ ಏನಾಯಿತು ಎಂದು ನಿಮ್ಮ ಮೆದುಳು ಅರ್ಥಮಾಡಿಕೊಳ್ಳೊವರೆಗೆ ಕಥೆಯು ಪೂರ್ಣಗೊಂಡಿರುತ್ತದೆ ಇದು ನಿಮ್ಮನ್ನು ಬಹಳ ಬೇಗ ಅಲ್ಲಿಗೆ ಹಿಂತಿರುಗುವಂತೆ ಮತ್ತೆ ಮತ್ತೆ ವ್ಯಸನಕಾರಿ ರೀತಿಯಲ್ಲಿ ಮಾಡುತ್ತದೆ ಮತ್ತು ನಂತರ ನಿಮ್ಮ ಹೆಚ್ಚಿನ ಸಮಯವನ್ನು ಬಳಸಿಕೊಂಡಿರುತ್ತದೆ ಮತ್ತು ಧಾರಾವಾಹಿಯು ಅರ್ಥಹೀನ ಸಮಯವನ್ನು ತಲುಪುತ್ತಿದೆ ಎಂದು ನಿಮಗೆ ತಿಳಿದಿದೆ ಆದರೆ ನೀವು ಅದರ ಗುಲಾಮರಾಗಿ ಬಿಟ್ಟಿದ್ದೀರಾ ಅದರಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ ಕೇವಲ ನೀವು ಅದನ್ನು ನೋಡುವಂತೆ ಮಾಡುವ ಅಭ್ಯಾಸ ಅದು ಹೆಚ್ಚೇನೂ ಅಲ್ಲ ಮತ್ತು ಝಿಗರ್ನಿಕ್ ಪರಿಣಾಮವು ಅದರ ಹಿನ್ನೆಲೆಯಲ್ಲಿ ಕೆಲಸ ಮಾಡುತ್ತಿರುತ್ತದೆ ಅದು ಪೂರ್ಣಗೊಳ್ಳುವವರೆಗೆ ನೀವು ಅದನ್ನು ನೋಡುವುದನ್ನು ಖಾತ್ರಿಪಡಿಸುತ್ತದೆ ಮತ್ತು ದೂರದರ್ಶನ ನಿರ್ಮಾಪಕರು ತಮ್ಮ ಲಾಭವನ್ನು ಗರಿಷ್ಠಗೊಳಿಸಲು ಇದನ್ನು ಬಳಸುತ್ತಿದ್ದಾರೆ ಏಕೆಂದರೆ ಅವರಿಗೆ ಇದು ಪ್ರೇಕ್ಷಕರ ಮನೋಧರ್ಮವಾಗಿದೆ ಎಂದು ತಿಳಿದಿದೆ ಮತ್ತು ಅವರು ಅದನ್ನು ಪೂರ್ಣಗೊಳಿಸುವ ಮುನ್ನ ವರ್ಷಗಟ್ಟಲೆ ಒಟ್ಟಿಗೆ ನಡೆಸಬಹುದು ಒಮ್ಮೆ ಅವರು ತಮ್ಮ ಮನಸ್ಸಿನಲ್ಲಿ ಈ ವಿಷಯವನ್ನು ಗುಲಾಮರನ್ನಾಗಿ ಮಾಡಿಕೊಂಡರೆ ಅವರು ಅಲ್ಲಿರುವ ಗೊಂದಲವಿಲ್ಲದ ವಿಷಯಗಳನ್ನು ಪರಿಹರಿಸಲು ಬಯಸುತ್ತಾರೆ ಆದ್ದರಿಂದ ಇದು ನಿಮ್ಮನ್ನು ಮತ್ತೆ ಮತ್ತೆ ನೋಡುವಂತೆ ಮಾಡುತ್ತದೆ ಮತ್ತು ಅವರು ಇದನ್ನು ನಗದೀಕರಿಸುತ್ತಾರೆ ಈಗ ಅದೇ ರೀತಿಯಲ್ಲಿ ವಿಡಿಯೋ ಗೇಮ್ಗಳು ಸಹ ಅದನ್ನ ಆಡುವವರಿಗೆ ವ್ಯಸನವನ್ನು ನೀಡಲು ಅದೇ ತತ್ವವನ್ನು ಬಳಸುತ್ತಿವೆ ಇದು ಅವರಿಗೆ ಮುಚ್ಚುವಿಕೆಯ ಮಟ್ಟವನ್ನು ತಲುಪಲು ಅನುವು ಮಾಡಿಕೊಡುತ್ತದೆ ಆದರೆ ಅದನ್ನು ಪೂರ್ಣಗೊಳಿಸಲು ಅದು ಅವರಿಗೆ ಅವಕಾಶ ನೀಡುವುದಿಲ್ಲ ಆದ್ದರಿಂದ ಝಿಗರ್ನಿಕ್ ಪರಿಣಾಮದ ಆಂತರಿಕತೆಯು ನಿಮಗೆ ಹೆಚ್ಚು ಅಗತ್ಯವಿರುವ ಯಾವುದೇ ಚಟುವಟಿಕೆಯನ್ನು ಸಾಧಿಸಲು ಅಥವಾ ಉತ್ಕೃಷ್ಟಗೊಳಿಸಲು ಆಂತರಿಕ ಪ್ರೇರಣೆ ನೀಡುತ್ತದೆ ನಿಮ್ಮ ಆಂತರಿಕ ಕೋರ್ ಅನ್ನು ನೀವು ಅಭಿವೃದ್ಧಿಪಡಿಸಬೇಕಾಗಿದೆ ಎಂದು ನಾನು ನಿಮಗೆ ಹೇಳುತ್ತಲೇ ಇದ್ದೀನಿ ಆದ್ದರಿಂದ ಇದನ್ನು ನೆನಪಿನಲ್ಲಿಡಿ ನಿಮ್ಮ ಆಂತರಿಕ ಕೋರ್ ಅನ್ನು ಅಂತರ್ಗತಗೊಳಿಸಲು ಚಟುವಟಿಕೆಯನ್ನು ಪೂರ್ಣಗೊಳಿಸುವ ದೃಷ್ಟಿಯಿಂದ ಉತ್ಪಾದಕತೆಯನ್ನು ಪಡೆಯುವ ಪರಿಣಾಮವುನ್ನು ಉಪಯೋಗಿಸಿ ಮತ್ತು ಇದು ಯಾವುದೇ ಆಯ್ದ ಪ್ರಯತ್ನಗಳಲ್ಲಿ ನಿಮ್ಮನ್ನು ಉತ್ಕೃಷ್ಟವಾಗಿಸುತ್ತದೆ ನೀವು ನಿಮ್ಮ ಮೆದುಳನ್ನು ಪೂರ್ಣತೆ ಪಡೆಯಲು ರಿವೈರ್ ಮಾಡಬಹುದು ಏಕೆಂದರೆ ಅದು ನಿಮ್ಮನ್ನು ಒತ್ತಡದ ಪರಿಹಾರ ಮತ್ತು ಒಳ್ಳೆಯ ಭಾವನೆಯನ್ನು ಹೆಚ್ಚಿಸುವತ್ತ ತೆಗೆದುಕೊಂಡು ಹೋಗುತ್ತದೆ ನಿಮಗೆ ಹಿತವೆನಿಸುವ ಒಂದು ಚಟುವಟಿಕೆಯನ್ನು ನೀವು ಮಾಡುತ್ತೀರಿ ನಿಮಗೆ ಇನ್ನು ಹೆಚ್ಚು ಹಿತವೆನಿಸುವ ಇನ್ನೊಂದು ಚಟುವಟಿಕೆಯನ್ನು ನೀವು ಮಾಡುತ್ತೀರಿ ನೀವು ಇನ್ನೂ ಹೆಚ್ಚಿನದನ್ನು ಮಾಡಲು ಬಯಸುತ್ತೀರಿ ಒಂದು ಅಪೂರ್ಣ ಚಟುವಟಿಕೆಯನ್ನು ಬಿಟ್ಟುಬಿಡುವ ಬದಲು ನೀವು ಹೇಗೆ ಭಾವಿಸುತ್ತೀರಿ ಎಂಬುದನ್ನು ನೋಡಿ ಒಂದು ಕೆಲಸವನ್ನು ಮುಗಿಸಿದ ನಂತರ ಮತ್ತೊಂದಕ್ಕೆ ಹೋದಾಗ ನಿಮ್ಮ ಆತ್ಮವಿಶ್ವಾಸ ಹೇಗೆ ಬೆಳೆಯುತ್ತದೆ ನೋಡಿ ಆದ್ದರಿಂದ ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ನೀವು ಬಯಸಿದರೆ ಈ ರೀತಿಯ ಮಂತ್ರವನ್ನು ನೆನಪಿಟ್ಟುಕೊಳ್ಳಿ ನೀವು ಅದನ್ನು ಪ್ರಾರಂಭಿಸಿದರೆ ನೀವು ಅದನ್ನು ಮುಗಿಸಬೇಕು ಅಷ್ಟೇ ಈಗ ಈ ವಾರದ ಕೊನೆಯ ಉಪನ್ಯಾಸದಲ್ಲಿ ನಾವು ಮೊದಲು ಕೆಟ್ಟ ಅಭ್ಯಾಸಗಳನ್ನು ಮುರಿಯುವುದು ಹೇಗೆ ಎಂದು ಮೊದಲು ನೋಡೋಣ ನಾವು ಈ ಒಳ್ಳೆಯ ಅಭ್ಯಾಸಗಳನ್ನು ಮತ್ತು ಯಶಸ್ಸಿನ ದೃಷ್ಟಿಯಿಂದ ಒಳ್ಳೆಯ ಅಭ್ಯಾಸಗಳನ್ನು ಹೇಗೆ ರೂಪಿಸಬಹುದು ಎಂಬುದನ್ನು ನಂತರ ನೋಡೋಣ ಈಗ ಕೆಟ್ಟ ಅಭ್ಯಾಸಗಳನ್ನು ಮುರಿಯುವ ಪ್ರಕ್ರಿಯೆಯು ಮೆದುಳಿನ ರೀವೈರಿಂಗ್ ಮತ್ತು ಹ್ಯಾಬಿಟ್ ಚೈನ್ ಲೂಪನ್ನು ಮರು ಸಂರಚಿಸುವುದನ್ನು ಒಳಗೊಂಡಿರುತ್ತದೆ ಮೆದುಳಿಗೆ ಒಳ್ಳೆಯ ಅಭ್ಯಾಸವನ್ನು ಕೆಟ್ಟ ಅಭ್ಯಾಸದಿಂದ ಹೇಗೆ ಪ್ರತ್ಯೇಕಿಸುವುದು ಎಂದು ತಿಳಿದಿಲ್ಲ ಇದು ತುಂಬಾ ಆಸಕ್ತಿದಾಯಕವಾಗಿದೆ ನೀವು ಒಳ್ಳೆಯ ಅಭ್ಯಾಸವನ್ನು ಬೆಳೆಸಿಕೊಂಡಿರಲಿ ಅಥವಾ ಕೆಟ್ಟ ಅಭ್ಯಾಸವನ್ನು ಬೆಳೆಸಿಕೊಂಡಿರಲಿ ಮೆದುಳು ಅದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ತದನಂತರ ಅದು ನಿಮ್ಮಲ್ಲಿರುವ ಸಂತೋಷವನ್ನು ಬಿಡುಗಡೆ ಮಾಡಲು ಅದೇ ರೀತಿಯ ವಸ್ತುವನ್ನು ಮರಳಿ ಪಡೆಯಲು ಪ್ರಯತ್ನಿಸುವವರೆಗೆ ಡೋಪಮೈನ್ ಅನ್ನು ಬಿಡುಗಡೆ ಮಾಡುತ್ತದೆ ಈಗ ನೀವು ಕೆಟ್ಟ ಅಭ್ಯಾಸವನ್ನು ಹೇಗೆ ನಿಲ್ಲಿಸುತ್ತೀರಿ ಇದಕ್ಕೆ ಉತ್ತರವೆಂದರೆ ನೀವು ಅದನ್ನು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಿದ ರೀತಿಯಲ್ಲಿಯೇ ನಿಲ್ಲಿಸಿ ನೀವು ಕೆಟ್ಟ ಅಭ್ಯಾಸವನ್ನು ಹೇಗೆ ಪ್ರಾರಂಭಿಸಿದ್ದೀರಿ ಎಂಬುದನ್ನು ನೆನಪಿನಲ್ಲಿಡಿ ನೀವು ರಾತ್ರೋರಾತ್ರಿ ಪ್ರಾರಂಭಿಸಲಿಲ್ಲ ಮತ್ತು ನಂತರ ಇಡೀ ವಿಷಯವನ್ನು ಒಂದೇ ದಿನದಲ್ಲಿ ಪ್ರಾರಂಭಿಸಲಿಲ್ಲ ನೀವು ಧೂಮಪಾನಿಗಳಾಗಿದ್ದರೆ ಯಾರಾದರೂ ನೀಡಿದ ಮೊದಲ ಧೂಮಪಾನ ಪಫ್ ಅನ್ನು ನೀವು ಹೇಗೆ ಪ್ರಾರಂಭಿಸಿದ್ದೀರಿ ಎಂಬುದನ್ನು ನೆನಪಿಸಿಕೊಳ್ಳಿ ನಿಮಗೆ ಈಗ ಕೆಮ್ಮಲು ಶುರುಮಾಡುತ್ತೀರಾ ಮತ್ತು ನೀವು ವಾಸನೆಯನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನಂತರ ನೀವು ಅದನ್ನು ಎಸೆಯುತ್ತೀರಿ ಎರಡನೇ ದಿನ ನೀವು ಸ್ವಲ್ಪ ಹೆಚ್ಚು ಹೊತ್ತು ಸಿಗರೆಟ್ ಸೇದುತ್ತೀರಿ ಅಂದರೆ ಅರ್ಧದಷ್ಟು ಆದರೆ ಮತ್ತೆ ಹೆಚ್ಚು ಕೆಮ್ಮು ಬರುತ್ತದೆ ಆದ್ದರಿಂದ ನಿಮಗೆ ಅದನ್ನು ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಮೂರನೇ ದಿನ ಒಂದು ಪೂರ್ತಿ ಸಿಗರೇಟ್ ನಾಲ್ಕನೇ ದಿನವು ಒಂದು ಪೂರ್ತಿ ಸಿಗರೇಟ್ ಮತ್ತೆ ಒಂದು ವಾರದ ನಂತರ ಎರಡು ಸಿಗರೇಟ್ ಸೇದಬಹುದು ಎಂದು ಯೋಚಿಸುತ್ತೀರಿ ನೀವು ಪ್ರಾರಂಭಿಸಿದ ದಿನವೇ ನೀವು ಚೈನ್ ಸ್ಮೋಕರ್ ಆಗಲಿಲ್ಲ ನೀವು ಚೈನ್ ಸ್ಮೋಕರ್ ಆಗಲು ವರ್ಷಗಳೇ ಬೇಕಾಗಬಹುದು ಆದರೆ ಈಗ ನಿಮಗೆ ಅರಿವಾಗಿದೆ ಅದು ನಿಮ್ಮನ್ನು ಗುಲಾಮರನ್ನಾಗಿ ಮಾಡಿದ ಸರಪಳಿಯಾಗಿ ಮಾರ್ಪಟ್ಟಿದೆ ಮತ್ತು ನಂತರ ನೀವು ಅದರಿಂದ ಹೊರಬರಲು ಬಯಸುತ್ತೀರಿ ಅಂದರೆ ಪ್ರಾರಂಭಿಸಿದ ರೀತಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಹೊರಬರಲು ಬಯಸುತ್ತೀರಿ ಆದ್ದರಿಂದ ನೀವು ದಿನಕ್ಕೆ ಒಂದು ಪಾಕೆಟ್ ಧೂಮಪಾನ ಮಾಡುವ ಬದಲು 10ರ ಬದಲಿಗೆ ನಾನು ಅದನ್ನು 9 ಮತ್ತು ನಂತರ 8 ಮತ್ತು ನಂತರ 5 ಮಾಡುತ್ತೇನೆ ಮತ್ತು ನಂತರ ನೀವು 2 3 1 ಕ್ಕೆ ಬರಬಹುದು ಮತ್ತು ಕೊನೆಯದನ್ನು ನೀವು ನಿಧಾನವಾಗಿ ಭಾಗಗಳಲ್ಲಿ ಮಾಡಬೇಕು ಮತ್ತು ಅಂತರವನ್ನು ಹೆಚ್ಚಿಸಬೇಕು ನಾನು ಒಂದನ್ನು ಸೇದಿದ್ದೇನೆ ನಂತರ ನಾಳೆ ಬಿಟ್ಟುಬಿಡುತ್ತೇನೆ ಇನ್ನೊಂದನ್ನು ನಾಡಿದ್ದು ಆದ್ದರಿಂದ ಅಂತರವನ್ನು ಹೆಚ್ಚಿಸಿ ಮತ್ತು ನಂತರ ಮತ್ತೆ ಅಂತರವು ವಾರಕ್ಕೆ ಒಮ್ಮೆ ಮಾತ್ರ ಹೆಚ್ಚಾಗುತ್ತದೆ ಹಾಗು 15 ದಿನಗಳಿಗೊಮ್ಮೆ ತಿಂಗಳಿಗೊಮ್ಮೆ ಮತ್ತು ನಂತರ 6 ತಿಂಗಳಿಗೊಮ್ಮೆ ವರ್ಷಕ್ಕೆ ಒಮ್ಮೆ ಮತ್ತು ನಂತರ ನಿಧಾನವಾಗಿ ನೀವು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಬಹುದು ಎಂಬುದನ್ನು ಅರಿತುಕೊಳ್ಳಿ ಆದ್ದರಿಂದ ನೀವು ಅದನ್ನು ಸಣ್ಣ ತುಂಡುಗಳಲ್ಲಿ ಪ್ರಾರಂಭಿಸಿದ ರೀತಿಯಲ್ಲಿಯೇ ನಿಲ್ಲಿಸಬಹುದು ಮತ್ತು ಮದ್ಯಸಾರ ವ್ಯಸನವು ಸಹ ಅದೇ ರೀತಿ ರುಚಿಗೆ ಮತ್ತು ದೇಹಕ್ಕೂ ಸಹ ಅಸಹ್ಯಕರವಾದ ರೀತಿಯಲ್ಲಿ ಮೊದಲ ಗುಟುಕಿನೊಂದಿಗೆ ಪ್ರಾರಂಭವಾಗುತ್ತದೆ ಜನರು ಮದ್ಯ ಸೇವಿಸುವುದನ್ನು ನಾನು ನೋಡಿದ್ದೇನೆ ಅವರು ಅವರು ಮೊದಲ ಗುಟುಕು ತೆಗೆದುಕೊಳ್ಳುವಾಗ ತಮ್ಮ ಮೂಗನ್ನು ಮುಚ್ಚಿ ನಂತರ ತಮ್ಮ ಕಣ್ಣುಗಳನ್ನು ಮುಚ್ಚಿರುತ್ತಾರೆ ಕೆಲವೊಮ್ಮೆ ಅದರ ಅಸಹ್ಯಕರ ವಾಸನೆಯನ್ನು ಸಹಿಸಲೂ ಅವರಿಗೆ ಸಾಧ್ಯವಾಗುತ್ತಿರುವುದಿಲ್ಲ ಆದರೆ ನಂತರ ಸಹವಾಸ ಸಾಂತ್ವನ ಆರಾಮ ಸಾಮಾಜಿಕ ನೆಟ್ವರ್ಕಿಂಗ್ ಒಪ್ಪಿಕೊಳ್ಳಲಾಗದ ವಿಷಯಗಳನ್ನು ಮರೆಯುವ ಸಾಮರ್ಥ್ಯ ಆದ್ದರಿಂದ ಇವುಗಳೆಲ್ಲ ದುಷ್ಟ ಬಲೆಯಾಗಿದೆ ಮತ್ತು ನಂತರ ವ್ಯಸನವು ಮುಂದುವರಿಯುತ್ತದೆ ಆದರೆ ಮೊದಲ ಗುಟುಕು ಮತ್ತು ಇನ್ನೂ ಕೆಲವು ಗುಟುಕುಗಳು ವಾಸ್ತವವಾಗಿ ಅಪಾಯಕಾರಿ ಇತರ ಆಕರ್ಷಕ ಅಂಶಗಳಿಂದಾಗಿ ಅವರು ಅದನ್ನು ಮುಂದುವರೆಸಿದರು ಈಗ ನೀವು ಪರಿಸರವನ್ನು ಸಹವಾಸ ವೃತ್ತವನ್ನು ಬದಲಾಯಿಸಬೇಕು ಮತ್ತು ನಂತರ ಅದರಿಂದ ಹೊರಬರಬೇಕು ಮತ್ತೆ ಸಣ್ಣ ಪ್ರಮಾಣದಲ್ಲಿ ಹೆಚ್ಚಿದ ಅಂತರಗಳಲ್ಲಿ ಮುಂಚೆ ಹೇಳಿದ ರೀತಿಯಲ್ಲಿಯೇ ಅನುಸರಿಸಿ ಅಂತೆಯೇ ಕೆಟ್ಟ ಅಭ್ಯಾಸವನ್ನು ಬದಲಾಯಿಸುವ ನಿಮ್ಮ ಮೊದಲ ಪ್ರಯತ್ನವು ನಾನು ಹೇಳಿದಂತೆ ಪ್ರಾರಂಭವಾಗಬೇಕು ಪ್ರಮಾಣವನ್ನು ಕಡಿಮೆ ಮಾಡಿ ನಂತರ ಕ್ರಮೇಣ ಅಂತರವನ್ನು ಹೆಚ್ಚಿಸಿ ಬಳಕೆಯ ಅಂತರ ಕಡಿಮೆಯಾಗಬೇಕು ಕೆಟ್ಟ ಅಭ್ಯಾಸಗಳು ಸಾಮಾನ್ಯವಾಗಿ ಶಾಶ್ವತವಾಗಿ ಕಣ್ಮರೆಯಾಗುವುದಿಲ್ಲ ಇದು ನೀವು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ಮತ್ತೊಂದು ವಿಷಯ ಅಭ್ಯಾಸಗಳು ಕಣ್ಮರೆಯಾಗಿವೆ ಎಂದು ನೀವು ಭಾವಿಸಿದರೆ ಇಲ್ಲ ಅವು ನಿಮ್ಮ ದೇಹದಲ್ಲಿ ಎಲ್ಲೋ ಅಡಗಿಕೊಂಡಿರುತ್ತವೆ ಒಮ್ಮೆ ನೀವು ಅಭ್ಯಾಸವನ್ನು ಪ್ರಾರಂಭಿಸಿದ ನಂತರ ಮೆದುಳು ಅದನ್ನು ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ಧೂಮಪಾನ ಅಥವಾ ಮದ್ಯಪಾನವನ್ನು ನಿಲ್ಲಿಸಿದ್ದರು ನಾನು ಹೇಳಿದ ಹಾಗೆ ಒಂದು ವರ್ಷದ ನಂತರ ನೀವು ತುಂಬಾ ಇಷ್ಟಪಡುವ ಸ್ನೇಹಿತನೊಬ್ಬನು ಬಂದು ಬಹಳ ಸಂತೋಷದ ಸುದ್ದಿಯನ್ನು ಹಂಚಿಕೊಳ್ಳುತ್ತಾನೆ ಬನ್ನಿ ನಾವು ಪಾನೀಯವಾಗಲೀ ಅಥವಾ ಸಿಗರೆಟ್ ಆಗಲೀ ಸೇವಿಸೋಣ ಎಂದು ಕರೆಯುತ್ತಾನೆ ಅತ್ಯಂತ ದುಃಖದ ಕ್ಷಣದಲ್ಲೂ ಇದೆ ರೀತಿ ಅನುಭವ ಆಗಬಹುದು ನೀವು ಮದ್ಯ ಸೇವಿಸುವುದನ್ನು ಮತ್ತು ಧೂಮಪಾನವನ್ನು ನಿಲ್ಲಿಸಬೇಕೆಂದು ಬಯಸಿದ ಹುಡುಗಿ ನಿಮ್ಮನ್ನು ಮದುವೆಯಾಗಿ ಯಾವುದೋ ಕಾರಣಕ್ಕೆ ನಿಮ್ಮನ್ನು ತೊರೆದು ಹೋಗುತ್ತಾಳೆ ಮತ್ತು ಆ ನಿರಾಶೆ ಹತಾಶೆ ಮತ್ತು ಕೋಪದ ಕ್ಷಣ ಮತ್ತೆ ನೀವು ಸುಮಾರು 10 ವರ್ಷಗಳ ಹಿಂದೆ ಬಿಟ್ಟಿದ್ದ ಅದೇ ಅಭ್ಯಾಸವನ್ನು ಮುಂದುವರಿಸುತ್ತೀರಿ ಆದ್ದರಿಂದ ನೀವು ಬಯಸುತ್ತೀರೋ ಇಲ್ಲವೋ ಅಭ್ಯಾಸಗಳು ಇನ್ನೂ ಇರುತ್ತವೆ ಮತ್ತು ಕೆಟ್ಟ ಅಭ್ಯಾಸಗಳು ಶಾಶ್ವತವಾಗಿ ಕಣ್ಮರೆಯಾಗುವುದಿಲ್ಲ ಆದ್ದರಿಂದ ಒಳ್ಳೆಯ ಅಭ್ಯಾಸಗಳಿವೆ ನೀವು ಒಳ್ಳೆಯ ಅಭ್ಯಾಸಗಳನ್ನು ರೂಪಿಸಿದರೆ ಅವು ಕೂಡ ನಿಮ್ಮೊಂದಿಗೆ ಇರುತ್ತವೆ ಒಳ್ಳೆಯ ಮತ್ತು ಕೆಟ್ಟ ಅಭ್ಯಾಸಗಳು ಹಾಗೆಯೇ ಉಳಿಯುತ್ತವೆ ಇದು ಕೊಬ್ಬಿನ ಹೊಟ್ಟೆಯ ಕೆಳಗಿರುವ ಸಿಕ್ಸ್ ಪ್ಯಾಕ್ನಂತೆ ಸಿಕ್ಸ್ ಪ್ಯಾಕ್ ಹಾಗೆಯೇ ಸಂಪೂರ್ಣವಾಗಿ ಯಾವುದೋ ಬಾಹ್ಯ ಮೂಲದಿಂದ ಬರುವುದಿಲ್ಲ ಅದು ನಿಮ್ಮೊಳಗೆ ಇರುವಂತಹುದು ನೀವು ಅದನ್ನು ಹೊರಗೆ ತರಬೇಕು ಅದನ್ನು ಮುಚ್ಚಿ ಕೊಂಡಿರುವ ಕೊಬ್ಬನ್ನು ಕಡಿಮೆ ಮಾಡುವ ಮೂಲಕ ನೀವು ಬಹಿರಂಗಪಡಿಸಬೇಕು ನಂತರ ಕೊಬ್ಬನ್ನು ಸ್ನಾಯುವಾಗಿ ಪರಿವರ್ತಿಸಿ ಅದನ್ನು ಸೂಕ್ತ ಸ್ಥಳಗಳಲ್ಲಿ ಬಲಪಡಿಸಿಕೊಳ್ಳಬೇಕು ಆದ್ದರಿಂದ ನೀವು ಅದನ್ನು ಬಹಿರಂಗಪಡಿಸುತ್ತೀರಿ ಅದನ್ನು ಈಗಾಗಲೇ ಮರೆಮಾಡಲಾಗಿದೆ ನೀವು ತರುತ್ತಿರುವುದು ಹೊಸದೇನೂ ಅಲ್ಲ ಮತ್ತು ಅದೇ ರೀತಿಯಲ್ಲಿ ಗುಪ್ತವಾದ ಒಳ್ಳೆಯ ಅಭ್ಯಾಸಗಳನ್ನು ಬಹಿರಂಗಪಡಿಸಬೇಕು ಮತ್ತು ನಂತರ ಕೆಟ್ಟ ಅಭ್ಯಾಸಗಳನ್ನು ಮುಚ್ಚಿಟ್ಟುಕೊಳ್ಳಬೇಕು ಆದ್ದರಿಂದ ನೀವು ಅದನ್ನು ಮಾಡಲು ಸಾಧ್ಯವಾದರೆ ನೀವು ಕೆಟ್ಟ ಅಭ್ಯಾಸವನ್ನು ಮುರಿಯಲು ಸಾಧ್ಯವಾಗುತ್ತದೆ ಇನ್ನೊಂದು ವಿಷಯ ಎಂದರೆ ಕೆಟ್ಟ ಅಭ್ಯಾಸವನ್ನು ಒಳ್ಳೆಯ ಅಭ್ಯಾಸದೊಂದಿಗೆ ಬದಲಾಯಿಸಲು ಪ್ರಯತ್ನಿಸುವುದು ಉದಾಹರಣೆಗೆ ನೀವು ಧೂಮಪಾನವನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ನೀವು ಅದಕ್ಕೆ ಪರ್ಯಾಯವಾಗಿ ಗಮ್ ಅನ್ನು ಅಗಿಯುವಂತಹುದನ್ನು ಪ್ರಯತ್ನಿಸಬಹುದು ಇದರಿಂದಾಗಿ ನಿಮ್ಮ ಬಾಯಿಗೆ ಅದನ್ನು ಬದಲಿಸಲು ಪ್ರಯತ್ನಿಸುವಂತಹ ಏನಾದರೂ ಅಗತ್ಯವಿದೆ ನಿಮಗೆ ವ್ಯಸನವಾಗಿ ಮಾರ್ಪಟ್ಟಿರುವ ಕಾಫಿ ಕುಡಿಯುವುದನ್ನು ಸಂಪೂರ್ಣವಾಗಿ ಬಿಡಲು ನಿಮಗೆ ಸಾಧ್ಯವಾಗದಿದ್ದರೆ ಕುಡಿಯುವ ಅಂತರವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ಅದೇ ಸಮಯದಲ್ಲಿ ಬೇರೆ ಏನಾದರು ಬದಲಾಯಿಸಲು ಅದು ಗ್ರೀನ್ ಟೀಯಂತೆ ಪ್ರಯತ್ನಿಸಿ ಆದ್ದರಿಂದ ನೀವು ಕಾಫಿ ಯಿಂದ ಪಡೆಯುವ ಅದೇ ರೀತಿಯ ಶಕ್ತಿಯನ್ನು ಪಡೆಯುತ್ತೀರಿ ಆದರೆ ನಂತರ ಅದು ಕಡಿಮೆ ಹಾನಿಕಾರಕವಾಗಿದೆ ಆದ್ದರಿಂದ ಬದಲಿಸಲು ಪ್ರಯತ್ನಿಸಿ ಮೂಲಕ್ಕಿಂತ ಕೆಟ್ಟದ್ದಲ್ಲದ ಪರ್ಯಾಯವನ್ನು ಹುಡುಕಲು ಪ್ರಯತ್ನಿಸಿ ಮತ್ತು ನಿಧಾನವಾಗಿ ನೀವು ಒಳ್ಳೆಯ ಅಭ್ಯಾಸವನ್ನು ಬೆಳೆಸಿಕೊಳ್ಳಬಹುದು ತದನಂತರ ಒರೆಹಚ್ಚುವ ಸಮಯದಲ್ಲಿ ಉತ್ತಮ ಅಭ್ಯಾಸವನ್ನು ಬಲಪಡಿಸುವುದು ಬಹಳ ಮುಖ್ಯವಾಗಿದೆ ಒಳ್ಳೆಯ ಅಭ್ಯಾಸವನ್ನು ನೀವು ಬೆಳೆಸಿಕೊಂಡಿದ್ದೀರಾ ಎಂದು ತಿಳಿಯಲು ಒರೆಹಚ್ಚುವ ಸಮಯಗಳಿವೆ ಅಂದರೆ ನೀವು ಖಿನ್ನತೆಗೆ ಒಳಗಾಗಿದ್ದರು ಮದ್ಯಪಾನ ಮಾಡದೇ ಇರುವುದು ಮದ್ಯಪಾನ ಪ್ರಾರಂಭಿಸಿದಾಗ ಇದ್ದ ಖಿನ್ನತೆಕ್ಕಿಂತ ತುಂಬಾ ಖಿನ್ನತೆಗೆ ಒಳಗಾಗಿದ್ದೀರಿ ಇದು ಒಂದು ಒರೆಹಚ್ಚು ಸಮಯವಾಗಿದೆ ಈ ಸಲ ನೀವು ನಿಮ್ಮ ಮೆದುಳಿಗೆ ಹೇಳಬೇಕಾಗಿದ್ದು ಏನಾದರೂ ಆಗಲಿ ಮತ್ತೆ ನಾನು ಆ ಅಭ್ಯಾಸವನ್ನು ಮಾಡುವುದಿಲ್ಲ ತದನಂತರ ಮತ್ತೊಂದು ವಿಷಯ ಎಂದರೆ ಅದುವೇ ವಿಳಂಬ ಮಾಡುವುದು ಮತ್ತೊಂದು ಅಭ್ಯಾಸವಾಗಿದೆ ವಿವಿಧ ಕಾರಣಗಳಿಗಾಗಿ ವಿಷಯಗಳನ್ನು ಅನಗತ್ಯವಾಗಿ ವಿಳಂಬಗೊಳಿಸುವುದನ್ನು ನೀವು ಮುರಿಯಬೇಕಾಗಿದೆ ಸಾಮಾನ್ಯವಾಗಿ ನೀವು ದೊಡ್ಡ ಕಾರ್ಯವೊಂದನ್ನು ನೋಡುವಾಗ ಉದ್ವೇಗಕ್ಕೊಳಗಾಗಿ ವಿಳಂಬ ಮಾಡುತ್ತೀರಿ ವಾಸ್ತವವಾಗಿ ಕಾರ್ಯವು ಸಂಗ್ರಹಗೊಳ್ಳುತ್ತದೆ ಮತ್ತು ನಂತರ ಅದು ದೊಡ್ಡದಾಗುತ್ತದೆ ಏಕೆಂದರೆ ಅದು ತುಂಬಾ ಚಿಕ್ಕದಾಗಿದ್ದಾಗ ಮತ್ತು ಸುಲಭವಾಗಿ ನಿರ್ವಹಿಸಬಹುದಾದಾಗ ನೀವು ಅದನ್ನು ಮಾಡಿ ಮುಗಿಸಲಿಲ್ಲ ಆದರೆ ನೀವು ಪೂರ್ಣಗೊಳಿಸಲು ಒಂದು ರೀತಿಯ ಕಠಿಣ ಕಾರ್ಯದಂತೆ ಕಾಣುವ ಈ ದೊಡ್ಡ ಕಾರ್ಯವನ್ನು ನೀವು ಹೇಗೆ ನಿರ್ವಹಿಸುತ್ತೀರಿ ನೀವು ಆನೆಯನ್ನು ಹೇಗೆ ತಿನ್ನುತ್ತೀರಿ ಎಂದು ಯಾರಾದರೂ ಕೇಳಿದಾಗ ಉತ್ತರ ಹೀಗಿತ್ತು ನೀವು ಆನೆಯನ್ನು ಸಣ್ಣ ತುಂಡಾಗಿ ತಿನ್ನುತ್ತೀರಿ ಎಂದು ಹೇಳುವ ಒಂದು ಮಾತಿನಿಂದ ಇದನ್ನು ನೀಡಲಾಗಿದೆ ನೀವು ಅದನ್ನು ಸಂಪೂರ್ಣವಾಗಿ ತಿನ್ನುವುದಿಲ್ಲ ಆದರೆ ನೀವು ಅದನ್ನು ಕ್ರಮೇಣ ಸಣ್ಣ ತುಂಡಾಗಿ ತಿನ್ನುತ್ತೀರಿ ಆದ್ದರಿಂದ ನೀವು ಏನು ಮಾಡಬೇಕು ನೀವು ದೊಡ್ಡ ಕಾರ್ಯಗಳನ್ನು ನಿರ್ವಹಣಾ ಭಾಗಗಳಾಗಿ ವಿಂಗಡಿಸಬೇಕು ಈಗ ಈ ಚಟುವಟಿಕೆಗಾಗಿ ಸಾಮಾನ್ಯವಾಗಿ ಒಂದು ಪೂರ್ಣ ವಾರಕ್ಕೆ ಹರಡುತ್ತದೆ ಎಂದು ನೀವು ನಿರ್ಧರಿಸಿದಾಗ ಆದ್ದರಿಂದ ಈ ಒಂದು ವಾರದ ವಿಷಯವನ್ನು ಯೋಚಿಸುವ ಬದಲು ನಾನು ಚಟುವಟಿಕೆಯೊಂದಿಗೆ ಏನು ಮಾಡುತ್ತೇನೆ ಅದನ್ನು ಏಳು ಅಂಶಗಳಾಗಿ ವಿಂಗಡಿಸಿ ಮತ್ತು ಪ್ರತಿ ದಿನ ನಾನು ಅಷ್ಟನ್ನು ಮಾತ್ರ ಮಾಡಲು ನಿರ್ಧರಿಸುತ್ತೇನೆ ಈಗ ಒಮ್ಮೆ ನೀವು ಪ್ರತಿ ದಿನ ಅಷ್ಟು ಕಾರ್ಯ ಮಾಡಿದ ನಂತರ ಮೆದುಳು ಪ್ರತಿ ಬಾರಿ ನೀವು ಒಂದು ಭಾಗವನ್ನು ಪೂರ್ಣಗೊಳಿಸಿದಾಗ ಡೋಪಮೈನ್ ಬಿಡುಗಡೆಗೊಳಿಸುತ್ತದೆ ನಿಮ್ಮನ್ನು ಮುಂದಿನ ಭಾಗವನ್ನು ತೆಗೆದುಕೊಳ್ಳಲು ಉತ್ತೇಜಿಸುತ್ತದೆ ಇದು ತುಂಬಾ ದೊಡ್ಡದಾಗಿದೆ ಎಂದು ಯೋಚಿಸುವ ನಿಭಾಯಿಸಲು ಸಾಧ್ಯವಿಲ್ಲ ಎಂದು ಭಾವಿಸುವ ಬದಲು ನಾನು ಅದನ್ನು ನೀವು ವಿಭಜಿಸಿ ಅವುಗಳನ್ನು ಭಾಗಗಳಾಗಿ ಮಾಡಿ ನಂತರ ಅವುಗಳನ್ನು ಪ್ರತ್ಯೇಕವಾಗಿ ನಿರ್ವಹಿಸಿ ಡೋಪಮೈನ್ ಅನ್ನು ಬಿಡುಗಡೆ ಗೊಳಿಸಿಕೊಳ್ಳಬಹುದು ಆದ್ದರಿಂದ ನೀವು ಸಣ್ಣ ಭಾಗವನ್ನು ಮಾಡುವುದರಿಂದಲೂ ಆನಂದವನ್ನು ಪಡೆಯುತ್ತೀರಿ ಮತ್ತು ನೀವು ಚಟುವಟಿಕೆಯನ್ನು ಪೂರ್ಣಗೊಳಿಸಿದ ನಂತರ ಒಂದು ರೀತಿಯ ಉತ್ಸಾಹವನ್ನು ಪಡೆಯುತ್ತೀರಿ ನೀವು ಅಂತಿಮ ಗೆರೆಯನ್ನು ನೋಡಲು ಸಾಧ್ಯವಾಗದಿದ್ದಾಗ ಶಕ್ತಿಯ ಮಟ್ಟವು ಕುಗ್ಗುತ್ತದೆ ಡೋಪಮೈನ್ ಬಿಡುಗಡೆ ಮಾಡಲಾಗುವುದಿಲ್ಲ ಮತ್ತು ಅದು ನಿಮಗೆ ವಿರುದ್ಧವಾಗಿ ಕೆಲಸ ಮಾಡುತ್ತದೆ ಇದು ತುಂಬಾ ದಿನಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ನೀವು ಭಾವಿಸಿದಾಗ ಅದು ಕಡಿಮೆಯಾಗುತ್ತದೆ ಒಂದು ಪುಸ್ತಕವನ್ನು ಬರೆಯಲು 3 ವರ್ಷಗಳು ಬೇಕಾಗುತ್ತದೆ ಎಂದು ಹೇಳೋಣ ಆದ್ದರಿಂದ ನಾನು ಈಗ ಅಂತಿಮ ಗೆರೆಯನ್ನು ನೋಡಲಾಗುತ್ತಿಲ್ಲ ಆದ್ದರಿಂದ ಪುಸ್ತಕವನ್ನು ಬರೆಯುವ ಬದಲು ನಾನು ಸಣ್ಣ ಲೇಖನವನ್ನು ಬರೆಯುತ್ತೇನೆ ನಂತರ ಪ್ರಕಟಿಸುತ್ತೇನೆ ಅದರ ಬಗ್ಗೆ ನನಗೆ ಸಂತೋಷವಾಗುತ್ತದೆ ಕೆಲವು ಚಟುವಟಿಕೆಗಳು ಸಮಯ ತೆಗೆದುಕೊಳ್ಳುತ್ತವೆ ನಾನು ನೀಡಿರುವ ಉದಾಹರಣೆ ಎಂದರೆ ಪುಸ್ತಕವನ್ನು ನೀಡಿದ ಉದಾಹರಣೆಯನ್ನು ನೀವು ನಿರ್ವಹಿಸಬಹುದಾದಂತೆ ಅಧ್ಯಾಯಗಳಾಗಿ ವಿಂಗಡಿಸಿ ಕೆಲವು ಜನರು ದಿನಕ್ಕೆ ಕನಿಷ್ಠ 10 ಪುಟಗಳನ್ನು ಬರೆಯುತ್ತೇನೆ ಎಂದು ನಿರ್ಧರಿಸುತ್ತಾರೆ ಮತ್ತು ಕೆಲವರು ದಿನಕ್ಕೆ ಕೇವಲ 1 ಪುಟವನ್ನು ಬರೆಯುತ್ತಾರೆ ಮತ್ತು ಅದು ಅಷ್ಟೇ ಸಾಕು ನೀವು ಪ್ರತಿ ದಿನ ಮುಕ್ತಾಯದ ಗೆರೆಯನ್ನು ನೋಡುತ್ತೀರಿ ತದನಂತರ ನೀವು ಡೋಪಮೈನ್ ಮತ್ತು ಅಡ್ರಿನಾಲಿನ್ ಎರಡನ್ನೂ ಪಡೆಯುತ್ತೀರಿ ಈಗಾಗಲೇ ನಾನು ನಿಮ್ಮೊಂದಿಗೆ ಮಾತನಾಡಿದ್ದೇನೆ ನೀವು ಜಗಳವಾಡುತ್ತಿರುವ ಅಂತಹ ನಿಕಟ ಎನ್ಕೌಂಟರ್ಗಳಲ್ಲಿ ಅಥವಾ ನಿಮಗೆ ಹೆಚ್ಚು ಶಕ್ತಿಯ ಅಗತ್ಯವಿರುವ ಹಾರಾಟದ ಪರಿಸ್ಥಿತಿಯಲ್ಲಿ ಅದು ಬರುತ್ತದೆ ಆದ್ದರಿಂದ ಅದು ನಿಮಗೆ ಸಹಾಯ ಮಾಡುತ್ತದೆ ನೀವು ಅರ್ಥಮಾಡಿಕೊಂಡಿರುವ ಹಾಗೆ ಹೆಚ್ಚಿನ ಕೆಟ್ಟ ಅಭ್ಯಾಸಗಳು ಬೇಸರದ ಹತಾಶೆಯಿಂದ ಅಥವಾ ಖಿನ್ನತೆಯಂತಹ ನಕಾರಾತ್ಮಕ ಭಾವನಾತ್ಮಕ ಸ್ಥಿತಿಯ ಕಾರಣದಿಂದಾಗಿ ರೂಪುಗೊಳ್ಳುತ್ತವೆ ಹೆಚ್ಚಿನ ಬಾರಿ ನೀವೇ ನಿಮ್ಮನ್ನು ಆ ಮಟ್ಟಕ್ಕೆ ಕೊಂಡೊಯ್ದಿದ್ದೀರಿ ಏಕೆಂದರೆ ನೀವು ಅದನ್ನು ಮಾಡುವುದನ್ನು ತಪ್ಪಿಸಿಕೊಂಡಿದ್ದೀರಿ ನೀವು ಯಾವುದನ್ನಾದರೂ ಅಪೂರ್ಣವಾಗಿ ಬಿಡುತ್ತೀರೋ ಅದು ನಿಮ್ಮನ್ನು ಮುಳುಗಿಸಿಬಿಡುತ್ತದೆ ಮತ್ತು ನಂತರ ನೀವು ಆ ಹಂತ ತಲುಪುತ್ತೀರಿ ಆದ್ದರಿಂದ ಆಲಸ್ಯವು ಸೋಮಾರಿತನದ ಪರಮಾವಧಿಯಾಗಿದ್ದು ಅದನ್ನು ಚಟುವಟಿಕೆಯಿಂದ ಎದುರಿಸಿ ನಿಮ್ಮನ್ನು ನೀವು ಕಾರ್ಯನಿರತವಾಗಿರಿಸಿಕೊಳ್ಳಿ ನಿಮ್ಮ ಜೀವನ ಮತ್ತು ವೃತ್ತಿಜೀವನದ ವಿವಿಧ ಅಂಶಗಳಲ್ಲಿ ಕೆಲಸಗಳಿಂದ ನಿರತರಾಗಿರಿ ಆದ್ದರಿಂದ ನೀವು ಬೆಳಿಗ್ಗೆ ನಿಮ್ಮ ಕಚೇರಿಯಲ್ಲಿ ಯಾವುದಾದರೂ ಕೆಲಸ ಮುಗಿಸುತ್ತೀರಿ ಮತ್ತು ಸಂಜೆ ಹೊತ್ತಿಗೆ ಆಸಕ್ತಿದಾಯಕ ಕಾಲ ಹರಣ ಅಥವಾ ನೀವು ಬೇರೆ ಯಾವುದಾದರೂ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತೀರಿ ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ನಿಮ್ಮ ಚಟುವಟಿಕೆಗಳನ್ನು ಪೂರ್ಣಗೊಳಿಸುವ ವಿಷಯದಲ್ಲಿ ನಿಮ್ಮನ್ನು ನೀವು ಕಾರ್ಯನಿರತವಾಗಿರಿಸಿಕೊಳ್ಳಿ ನೀವು ಮುಖ್ಯ ಕೆಲಸದ ಹೊರತಾಗಿ ಅನೇಕ ಕ್ಲಬ್ಗಳಲ್ಲಿ ತೊಡಗಿಸಿಕೊಳ್ಳಿ ನಿಮ್ಮ ದೈನಂದಿನ ಜೀವನಕ್ಕಾಗಿ ನೀವು ಇದನ್ನು ಮಾಡುತ್ತಿದ್ದೀರಿ ಈಗ ಇದು ನಿಮಗೆ ಹೇಗೆ ಸಹಾಯ ಮಾಡುತ್ತದೆ ಇದು ನಿಮ್ಮನ್ನು ಸೋಮಾರಿತನದಿಂದ ಹೊರಬರಲು ಸಹಾಯ ಮಾಡುತ್ತದೆ ಕೆಲಸದ ಸ್ಥಳದಲ್ಲಿ ಏನೋ ಸಮಸ್ಯೆ ಇದೆ ಆದರೆ ನೀವು ಆಟವಾಡಲು ಹೋಗಿದ್ದೀರಿ ಮತ್ತು ನಂತರ ನೀವು ನಿಮ್ಮ ಸ್ನೇಹಿತರನ್ನು ಭೇಟಿಯಾಗುತ್ತೀರಿ ಮತ್ತು ನಂತರ ನೀವು ಆಟವನ್ನು ಗೆಲ್ಲುತ್ತೀರಿ ಮತ್ತು ಜನರು ಪ್ರಶಂಸಿಸುತ್ತಾರೆ ಈಗ ನಿಮಗೆ ಎಲ್ಲಾ ಕೆಲಸದ ಒತ್ತಡವು ಅರ್ಧ ಘಂಟೆಯ ಆಡಿದ ಆಟದಿಂದ ತೊಡೆದು ಹೋಗಿದೆ ಮತ್ತು ನೀವುನಿರಾಳರಾಗಿದ್ದೀರಿ ಆದ್ದರಿಂದ ನಿಮ್ಮನ್ನು ನೀವು ಯಾವಾಗಲೂ ಕಾರ್ಯನಿರತರಾಗಿ ಇಟ್ಟುಕೊಳ್ಳಿ ಮತ್ತು ನಂತರ ನಿಮಗೆ ಬರುವ ಸಂಪೂರ್ಣ ಸಂತೋಷವನ್ನು ಆನಂದಿಸಿ ಕೆಲಸದ ಓವರ್ ಲೋಡ್ ಆಗಿದ್ದರು ಅದನ್ನು ಹೇಗೆ ನಿರ್ವಹಿಸಬೇಕು ಎಂದು ನಿಮಗೆ ತಿಳಿದಿರುತ್ತದೆ ಮತ್ತು ನಂತರ ನೀವು ಎಲ್ಲಾ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತೀರಿ ತದನಂತರ ನೀವು ನಿಮ್ಮಲ್ಲಿ ಡೋಪಮೈನ್ ರಶ್ ಅನ್ನು ಆನಂದಿಸುವಿರಿ ನಾನು ಈಗಷ್ಟೇ ಕೆಟ್ಟ ಅಭ್ಯಾಸಗಳ ಬಗ್ಗೆ ಮಾತನಾಡಿದ್ದೇನೆ ನೀವು ಒಮ್ಮೆಕೆಟ್ಟ ಅಭ್ಯಾಸಗಳನ್ನು ನಿಭಾಯಿಸಲು ಸಾಧ್ಯವಾದಾಗ ತದನಂತರ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದನ್ನು ನೋಡೋಣ ಏಕೆ ಎಂದರೆ ನೀವು ಇನ್ನೊಂದನ್ನು ಮಾರ್ಗದರ್ಶಿ ತತ್ವವನ್ನು ಇಟ್ಟುಕೊಳ್ಳುವ ಮೂಲಕ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು ನಿಮ್ಮ ಮನಸ್ಸು ಮತ್ತು ಮೆದುಳನ್ನು ಹಗುರವಾಗಿ ಮತ್ತು ಮುಕ್ತವಾಗಿಟ್ಟುಕೊಳ್ಳಿ ನಿಮ್ಮ ಮೆದುಳನ್ನು ಹಗುರವಾಗಿ ಮತ್ತು ಮುಕ್ತವಾಗಿಡಲು ನೀವು ಬಹಳಷ್ಟು ಹೆಚ್ಚುವರಿ ಕೊಬ್ಬಿನ ಅಂಶವನ್ನು ಅಂದರೆ ಕೆಟ್ಟ ಅಭ್ಯಾಸಗಳಿಂದ ಬೆಳೆದಿರಬಹುದಾದ ಕೊಬ್ಬಿನ ಅಂಶವನ್ನು ಕಳೆದುಕೊಳ್ಳಬೇಕಾಗುತ್ತದೆ ನೀವು ಬೆಳೆಸಿಕೊಂಡ ಕೆಟ್ಟ ಅಭ್ಯಾಸಗಳಿಂದಾಗಿ ಮೆದುಳಿನಲ್ಲೂ ಕೂಡ ಸಾಕಷ್ಟು ಕೊಬ್ಬು ಸಂಗ್ರಹವಾಗುತ್ತದೆ ತದನಂತರ ಸಂಪೂರ್ಣ ಆಕ್ರಮಿಸಿಕೊಳ್ಳುತ್ತದೆ ಮತ್ತು ನಂತರ ಅದು ಶಕ್ತಿಯುತವಾಗಿಸುವುದಿಲ್ಲ ಆದ್ದರಿಂದ ನೀವು ಏನು ಮಾಡಬೇಕು ಎಂದರೆ ನಿಮ್ಮ ಮನಸ್ಸು ಮತ್ತು ಮೆದುಳನ್ನು ಮುಕ್ತಗೊಳಿಸುವ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು ನಿಮ್ಮ ಮೆದುಳು ಮತ್ತು ಮನಸ್ಸನ್ನು ಮುಕ್ತಗೊಳಿಸಬಹುದಾದ ಕೆಲವು ಒಳ್ಳೆಯ ಅಭ್ಯಾಸಗಳು ಯಾವುವು ಈಗ ಮೆದುಳು ವಾಸ್ತವವಾಗಿ ನಿಮ್ಮ ತಲೆಬುರುಡೆಯ ಮೇಲಿನ ಭಾಗದೊಳಗಿನ ಭೌತಿಕ ಭಾಗವಾಗಿದೆ ಮನಸ್ಸು ಮೆದುಳಿನಿಂದ ಹೊರಹೊಮ್ಮುತ್ತಿದೆ ಆದರೆ ಅದರಿಂದ ಆಗಬೇಕಾಗಿಲ್ಲ ಆದರೆ ಮನಸ್ಸು ಒಂದು ರೀತಿಯ ಸಮಗ್ರವಾದ ಪರಿಕಲ್ಪನೆಯಾಗಿದೆ ಆದ್ದರಿಂದ ಅದು ನಿಮ್ಮ ಪ್ರಜ್ಞಾಪೂರ್ವಕ ಮನಸ್ಸು ಉಪಪ್ರಜ್ಞೆ ಮನಸ್ಸು ಸಾಮೂಹಿಕ ಮನಸ್ಸು ಮುಂತಾದ ಅನೇಕ ವಿಷಯಗಳನ್ನು ಒಳಗೊಂಡಿರುತ್ತದೆ ಇದು ನಿಮ್ಮನ್ನು ಮೀರಿ ಹೋಗುತ್ತದೆ ಆದರೆ ಮೆದುಳು ಉಸಿರುಗಟ್ಟಿದರೆ ಅಥವಾ ಉಸಿರುಗಟ್ಟಿಕೊಂಡರೆ ಮನಸ್ಸು ಕೂಡ ಉಸಿರುಗಟ್ಟುತ್ತದೆ ನೀವು ಮೆದುಳನ್ನು ಮುಕ್ತಗೊಳಿಸಬೇಕಾಗಿದೆ ಇದರಿಂದ ನಿಮ್ಮ ಮನಸ್ಸು ಕೂಡ ಮುಕ್ತವಾಗಿರುತ್ತದೆ ನೀವು ಮೆದುಳು ಮತ್ತು ಮನಸ್ಸನ್ನು ಮುಕ್ತಗೊಳಿಸಲು ನೀವು ಮಾಡಬಹುದಾದ ಕೆಲಸಗಳು ಯಾವುವು ನಂತರ ಅದು ಅಂತಿಮವಾಗಿ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ನಿಮ್ಮನ್ನು ಯಶಸ್ಸಿನ ಕಡೆಗೆ ಕೊಂಡೊಯ್ಯುತ್ತದೆ ಅಂಶ ಸಂಖ್ಯೆ 1 ಯಾವುದೇ ಕಾರ್ಯವನ್ನು ಅಪೂರ್ಣವಾಗಿ ಮಧ್ಯದಲ್ಲಿಯೇ ಬಿಡದಿರುವುದು ಯಾವುದೇ ಕಾರ್ಯವನ್ನು ಗಮನಿಸದೆ ಬಿಟ್ಟರೆ ನೀವು ಅದಕ್ಕೆ ಮರಳಿ ಬಂದು ಅದನ್ನು ಮುಗಿಸುವವರೆಗೆ ನಿಮ್ಮನ್ನು ಅಡ್ಡಿಪಡಿಸುತ್ತಲೇ ಇರುತ್ತದೆ ನೀವು ಅದನ್ನು ಪೂರ್ಣಗೊಳಿಸಲು ನಿರಾಕರಿಸಿದರೆ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಎರಡನೇ ಅಂಶವೆಂದರೆ ನೀವು ಅದನ್ನು ಪೂರ್ಣಗೊಳಿಸಲು ನಿರಾಕರಿಸಿದರೆ ಅದು ನಿಮ್ಮ ಮೆದುಳಿನಲ್ಲಿ ಭಾರವಾಗಿ ತೂಗಾಡುತ್ತದೆ ಇದರಿಂದಾಗಿ ನೀವು ಗಮನ ಕೇಂದ್ರೀಕರಿಸಲು ಮೆದುಳಿನಲ್ಲಿ ಕಡಿಮೆ ಜಾಗವನ್ನು ಹೊಂದಿರುತ್ತೀರಿ ಹೊಸ ಚಟುವಟಿಕೆಗಳತ್ತ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಮೊದಲನೆಯದು ಯಾವುದನ್ನೂ ಅಪೂರ್ಣವಾಗಿ ಬಿಡಬೇಡಿ ಎರಡನೆಯದು ನೀವು ಅದನ್ನು ಅಪೂರ್ಣವಾಗಿ ಬಿಡಬಹುದು ಎಂದು ಭಾವಿಸಿದರೆ ನಿಮ್ಮ ಮೆದುಳಿನ ಮೇಲೆ ಹೆಚ್ಚು ಒತ್ತಡವುಂಟಾಗುತ್ತದೆ ಮತ್ತು ಅದು ನಿಮಗೆ ಹೊಸ ಚಟುವಟಿಕೆಗಳ ಮೇಲೆ ಗಮನ ಕೇಂದ್ರೀಕರಿಸಲು ಬಿಡುವುದಿಲ್ಲ ಮೂರನೆಯ ಅಂಶವು ಸರಣಿ ಕಾದಂಬರಿಯನ್ನು ಓದುವುದು ಅಥವಾ ಟೆಲಿ ಸಿರಿಯಲ್ ನೋಡುವುದು ನಿಮ್ಮನ್ನು ಸರಣಿ ವ್ಯಸನಿಗಳಾಗುವ ಅಭ್ಯಾಸಕ್ಕೆ ದೂಡುವ ಸಾಧ್ಯತೆಯಿರುತ್ತದೆ ಆದ್ದರಿಂದ ಅದೇ ವಿಷಯವು ಆಟಗಳಿಗೆ ಅನ್ವಯಿಸುತ್ತದೆ ಅದು ನಿಮ್ಮನ್ನು ಆಟಕ್ಕೆ ವ್ಯಸನಿಯಾಗಿಸುತ್ತದೆ ಅನೇಕ ಯುವ ಬುದ್ಧಿವಂತರು ಐಐಟಿ ಅಂತಹ ದೊಡ್ಡ ಸಂಸ್ಥೆಗಳಲ್ಲಿಯೂ ಸಹ ಜನರು ತಮ್ಮ ವೃತ್ತಿಜೀವನವನ್ನು ಕಳೆದುಕೊಂಡಿದ್ದಾರೆ ಏಕೆಂದರೆ ಅವರುಗಳು ಆಟದ ವ್ಯಸನಿಗಳಾಗಿದ್ದರಿಂದ ಮೆದುಳಿನ ಈ ಅಂಶವೇ ಅವರನ್ನು ನಿಜವಾಗಿ ಸೆಳೆಯಲ್ಪಟ್ಟಿದ್ದು ಎಂದು ಅವರಿಗೆ ತಿಳಿಯಲೇ ಇಲ್ಲ ಮತ್ತು ಅದು ಅವರನ್ನು ಗುಲಾಮರನ್ನಾಗಿ ಮಾಡಿ ದಾರಿ ತಪ್ಪಿಸಿ ನಂತರ ತಾವು ಮಾಡಿದ್ದಕ್ಕಾಗಿ ವಿಷಾದಿಸುವಂತೆ ಮಾಡಿದೆ ಅವರು ಬೆಳೆಸಿಕೊಂಡ ಒಂದು ಕೆಟ್ಟ ಅಭ್ಯಾಸದಿಂದಾಗಿ ಏನೋ ತಪ್ಪಾಗಿದೆ ಮತ್ತು ನಂತರ ಅವರು ತಮ್ಮ ಜೀವನದಲ್ಲಿ ಶಾಶ್ವತವಾಗಿ ವಿಷಾದಿಸುತ್ತಾರೆ ಯಶಸ್ಸಿಗೆ ಕಾರಣವಾಗುವ ಉತ್ತಮ ಅಭ್ಯಾಸಗಳನ್ನು ನೀವು ಹೇಗೆ ಬೆಳೆಸಿಕೊಳ್ಳುತ್ತೀರಿ ವಾಸ್ತವವಾಗಿ ನೀವು ಒಳ್ಳೆಯ ಅಭ್ಯಾಸಗಳು ಮತ್ತು ಯಶಸ್ಸನ್ನು ನೋಡಿದರೆ ಅವು ಎಲ್ಲಿದ್ದರೂ ಜೊತೆಯಾಗಿ ಹೋಗುತ್ತವೆ ಒಳ್ಳೆಯ ಅಭ್ಯಾಸಗಳಿವೆಯೇ ಯಶಸ್ಸು ಸ್ವಯಂಚಾಲಿತವಾಗಿ ಬರುತ್ತದೆ ಅಥವಾ ನೀವು ಯಶಸ್ವಿ ವ್ಯಕ್ತಿಯನ್ನು ನೋಡಿದರೆ ಮತ್ತು ಅವನು ಹೇಗೆ ಯಶಸ್ಸನ್ನು ಸಾಧಿಸಿದನೆಂಬುದನ್ನು ವಿಶ್ಲೇಷಿಸಿ ಅವನು ಅಥವಾ ಅವಳು ಅನೇಕ ಒಳ್ಳೆಯ ಅಭ್ಯಾಸಗಳನ್ನು ಸಂಗ್ರಹಿಸಿದ್ದಾರೆ ಎಂದು ನಿಮಗೆ ತಿಳಿಯುತ್ತದೆ ಆದ್ದರಿಂದ ಅವು ಒಂದಕ್ಕೊಂದು ಹೊಂದಿಕೊಳ್ಳುತ್ತವೆ ಒಳ್ಳೆಯ ಅಭ್ಯಾಸಗಳು ನಿಮ್ಮ ದಕ್ಷತೆಯ ಮಟ್ಟವನ್ನು ನಿರ್ಧರಿಸುತ್ತವೆ ಮತ್ತು ನಿಮಗೆ ನಿಮ್ಮ ಬಾಸ್ ಮತ್ತು ಸಹೋದ್ಯೋಗಿಗಳಿಂದ ಸಾಕಷ್ಟು ಪ್ರೀತಿ ಮತ್ತು ಗೌರವ ತರುತ್ತದೆ ಯಾವುದೇ ಒಳ್ಳೆಯ ಅಭ್ಯಾಸ ಅಂದರೆ ಸಮಯಪಾಲನೆಯಾಗಿರಲಿ ಅದು ನಿಮ್ಮನ್ನು ಆಹ್ಲಾದಕರವಾಗಿ ಅಲಂಕರಿಸುತ್ತದೆ ಸಂವಹನ ಕೌಶಲ್ಯವೇ ಆಗಿರಲಿ ಅಂದರೆ ಚೆನ್ನಾಗಿ ಮಾತನಾಡುವುದು ನಯವಾಗಿ ಮಾತನಾಡುವುದು ಮತ್ತು ವೈಯಕ್ತಿಕ ಅಂತರ್ವ್ಯಕ್ತೀಯ ಸಂವಹನದಲ್ಲಿ ಮಾತನಾಡುವಾಗ ನಿಮ್ಮ ಎಲ್ಲಾ ಮೃದು ಕೌಶಲ್ಯಗಳನ್ನು ಬಳಸಿಕೊಳ್ಳುವುದು ಇದು ನಿಮ್ಮ ಸಮಯ ನಿರ್ವಹಣಾ ಕೌಶಲ್ಯವಾಗಿರಲಿ ಸಂಘರ್ಷಗಳನ್ನು ನಿಭಾಯಿಸುವ ನಿಮ್ಮ ಸಾಮರ್ಥ್ಯವಾಗಿರಲಿ ಇದು ಒತ್ತಡವನ್ನು ನಿಭಾಯಿಸುವ ಅಥವಾ ನಿಮ್ಮ ಅಭ್ಯಾಸಗಳನ್ನು ನಿಭಾಯಿಸುವ ನಿಮ್ಮ ಸಾಮರ್ಥ್ಯವಾಗಿರಲಿ ಯಾವುದಾದರೂ ಸರಿ ಆದ್ದರಿಂದ ನಿಮ್ಮ ದಕ್ಷತೆಯ ಮಟ್ಟವನ್ನು ನಿರ್ಧರಿಸುವುದು ಆ ಒಳ್ಳೆಯ ಅಭ್ಯಾಸಗಳು ಎಂದು ನಿಮ್ಮ ಸುತ್ತಲಿನ ಜನರು ಅರ್ಥಮಾಡಿಕೊಳ್ಳುತ್ತಾರೆ ನೀವು ಹೆಚ್ಚು ದಕ್ಷರಾಗಿರುತ್ತೀರಿ ಏಕೆಂದರೆ ನೀವು ಉತ್ತಮ ಅಭ್ಯಾಸಗಳನ್ನು ಹೆಚ್ಚು ಅಭಿವೃದ್ಧಿಪಡಿಸಿಕೊಂಡಿದ್ದೀರಿ ಜನರು ನಿಮ್ಮನ್ನು ಪ್ರೀತಿಸುವಂತೆ ಮಾಡಿ ಮತ್ತು ಉನ್ನತ ಮಟ್ಟದಿಂದ ನಿಮ್ಮ ಸಹೋದ್ಯೋಗಿಗಳಿಂದ ಮೇಲಧಿಕಾರಿಯಿಂದ ನಿಮ್ಮನ್ನು ಗೌರವಿಸುವಂತೆ ಮಾಡಿಕೊಳ್ಳಿ ಇತರ ಪ್ರಮುಖ ವಿಷಯವೆಂದರೆ ಈ ಎಲ್ಲಾ ಒಳ್ಳೆಯ ಅಭ್ಯಾಸಗಳು ಸಹ ಒಂದು ಪ್ರಮುಖ ಕೆಲಸವನ್ನು ಮಾಡುತ್ತದೆ ಅದೆಂದರೆ ಇದು ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ಅನಿವಾರ್ಯ ಮತ್ತು ಭರಿಸಲಾಗದವರನ್ನಾಗಿ ಮಾಡುತ್ತದೆ ಶ್ರೀ ಕಾಪ್ ಮೇಯರ್ Mr Kopp mayor ಮತ್ತು ಇತರರಂತಹ ಅನೇಕ ಮಹಾನ್ ವ್ಯಾಪಾರ ಗುರುಗಳು ಪದೇ ಪದೇ ಹೇಳುತ್ತಿರುವ ಒಂದು ಅಂಶವೆಂದರೆ ನೀವು ಉದ್ಯೋಗ ಭದ್ರತೆ ಬೇಕು ಎನ್ನೋದಾದರೆ ಕೆಲ ಕೌಶಲ್ಯಗಳು ಅಂದರೆ ನಿಮ್ಮನ್ನು ಅನಿವಾರ್ಯವಾಗಿಸುವ ಕೌಶಲ್ಯಗಳನ್ನ ಅಭಿವೃದ್ಧಿಪಡಿಸಿಕೊಳ್ಳಬೇಕು ಅಂದರೆ ನೀವು ಮಾಡುವ ಕೆಲವು ಕೆಲಸಗಳನ್ನು ಬೇರೆಯದರಿಂದ ಬದಲಾಯಿಸಲು ಸಾಧ್ಯವಿರುವುದಿಲ್ಲ ಬೇರೆ ಯಾರೂ ಮಾಡಲಾಗದ ನಿರ್ದಿಷ್ಟ ರೀತಿಯಲ್ಲಿ ಅದನ್ನು ನೀವು ಮಾತ್ರ ಮಾಡಬಲ್ಲಿರಿ ನಿಮ್ಮ ಪಾತ್ರವನ್ನು ಬದಲಾಯಿಸಲಾಗುವುದಿಲ್ಲ ಮಾರ್ಪಡಿಸಲಾಗುವುದಿಲ್ಲ ತಿರುಚಲಾಗುವುದಿಲ್ಲ ನಿಮಗೆ ನೀಡಲಾದ ಆ ಪಾತ್ರವನ್ನು ನೀವು ಮಾಡುವ ರೀತಿಯಲ್ಲಿಯೇ ಪರಿಪೂರ್ಣವಾಗಿ ಮಾಡಲು ಬೇರೆಯವರಿಂದ ಸಾಧ್ಯವಿಲ್ಲ ನೀವು ಅನಿವಾರ್ಯ ಮತ್ತು ಭರಿಸಲಾಗದವರಾಗಿರಬೇಕು ಮತ್ತು ನಂತರ ಅದು ನಿಮಗೆ ಹೆಚ್ಚಿನ ಭದ್ರತೆಯನ್ನು ನೀಡುತ್ತದೆ E ಮತ್ತು ಮ್ಮನ್ನು ಕೆಲಸದಿಂದ ಹೊರಹಾಕಲು ಯಾರೂ ಬಯಸುವುದಿಲ್ಲ ಅದು ಖಾಸಗಿ ಶಾಲೆಯಲ್ಲಿರಲಿ ಸಾರ್ವಜನಿಕ ಶಾಲೆಯಲ್ಲಿರಲಿ ಅಥವಾ ನೀವು ಸರ್ಕಾರಿ ಶಾಲೆಯಲ್ಲಿರಲಿ ಕೇಂದ್ರ ಸರ್ಕಾರ ಕಚೇರಿ ಅಥವಾ ರಾಜ್ಯ ಸರ್ಕಾರ ಕಚೇರಿ ಇರಲಿ ನಿಮ್ಮ ಸಂಬಳವು ತಾತ್ಕಾಲಿಕವಾಗಿದೆಯೇ ಅಥವಾ ಅದು ಗಂಟೆಗಣುಗವಾಗಿದಿಯೇ ಅಥವಾ ಕೇಂದ್ರ ಸರ್ಕಾರದಿಂದ ಸಮಯಕ್ಕೆ ಸರಿಯಾಗಿ ನಿಮ್ಮ ಬಳಿಗೆ ಬರುತ್ತದೆಯೇ ಅದು ಏನೇ ಇರಲಿ ನಿಮ್ಮನ್ನು ಅನಿವಾರ್ಯವಾಗಿಸುವ ನಿಮ್ಮ ಒಳ್ಳೆಯ ಅಭ್ಯಾಸಗಳಿಂದ ನಿರ್ಧರಿಸಲ್ಪಡುವ ಎಲ್ಲವೂ ನಿಮಗೆ ಉದ್ಯೋಗದ ಭದ್ರತೆಯನ್ನು ನೀಡಬಹುದಾದ ಏಕೈಕ ವಿಷಯವೆಂದರೆ ಯಾವುದೇ ರಿಟರ್ನ್ ಬಾಂಡ್ ಉದ್ಯೋಗದಾತರಿಂದ ಯಾವುದೇ ಬದ್ಧತೆಯಿಲ್ಲ ಆದಾಗ್ಯೂ ನೀವು ಕೆಟ್ಟ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಲು ಪ್ರಾರಂಭಿಸುವ ಕ್ಷಣವೇ ನಿಮಗೆ ಒಳ್ಳೆಯದಾಗಿರಬಹುದು ನೀವು ವಿತರಿಸಬಹುದಾದವರಾಗಿರುವುದರಿಂದ ಹೊರಬನ್ನಿ ಆದ್ದರಿಂದ ನಿಮ್ಮ ಹುಚ್ಚು ಹವ್ಯಾಸಗಳ ಕಾರಣದಿಂದಾಗಿ ಎಂದಿಗೂ ವಿತರಿಸಲಾಗದವರಾಗಿರಲು ಪ್ರಯತ್ನಿಸಿ ಮತ್ತು ನಿಮ್ಮ ಒಳ್ಳೆಯ ಅಭ್ಯಾಸಗಳಿಂದಾಗಿ ಭರಿಸಲಾಗದು ಈಗ ಅತ್ಯಂತ ಯಶಸ್ವಿ ವ್ಯಕ್ತಿಗಳ ಕೆಲವು ಅಭ್ಯಾಸಗಳನ್ನು ನಾವು ನೋಡೋಣ ನಿಮ್ಮಲ್ಲಿರುವ ಅಭ್ಯಾಸಗಳು ಈಗ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿರುವಾಗ ನೀವು ಕೆಲವು ಕೆಲಸಗಳನ್ನು ಮಾಡಬೇಕಾದಾಗ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ಹೆಚ್ಚುವರಿ ಕೆಲಸ ಮಾಡಿ ಮತ್ತು ಆ ಹೆಚ್ಚುವರಿ ಕೆಲಸಕ್ಕೆ ನಿಮಗೆ ಹಣ ಸಿಗದಿದ್ದರೂ ನಗುತ್ತ ಹೆಚ್ಚುವರಿ ಕೆಲಸವನ್ನು ಮಾಡಿ ನೀವು ಆ ಹೆಚ್ಚುವರಿ ಕೆಲಸವನ್ನು ಮಾಡಲು ಸಾಧ್ಯವಾದರೆ ಅದನ್ನು ಸಂತೋಷದಿಂದ ಮಾಡಿ ಬೇರೆ ಏನನ್ನು ಪರಿಗಣಿಸಬೇಡಿ ಮೂರನೆಯ ಅಂಶವೆಂದರೆ ನೀವು ಕೆಲಸವನ್ನು ಮಾಡುತ್ತಿರುವಾಗ ನಿಮ್ಮ ಗಡಿಯಾರವನ್ನು ನೋಡಬೇಡಿ ಮತ್ತು ವಾಸ್ತವವಾಗಿ ನೀವು ಕೆಲಸವನ್ನು ಪ್ರಾರಂಭಿಸಬೇಕು ಮತ್ತು ಅದನ್ನು ಮುಗಿಸಬೇಕು ಮತ್ತು ನಂತರ ನೀವು ನಿಮ್ಮ ಗಡಿಯಾರವನ್ನು ನೋಡಬೇಕು ಮತ್ತು ನಂತರ ನೀವು ಯಾವ ಯೋಜನೆಗಳನ್ನು ಹೊಂದಿದ್ದೀರಿ ಮತ್ತು ನಂತರ ನೀವು ಅದರ ಬಗ್ಗೆ ಏನು ಮಾಡಬಹುದು ಎಂಬುದನ್ನು ನೋಡಿ ಮತ್ತೊಂದು ಕೆಲಸದ ನಡುವೆ ಅಲ್ಲ ಏಕೆಂದರೆ ಅದು ನಿಮ್ಮ ಗಮನವನ್ನು ಬೇರೆಡೆಗೆ ತಿರುಗಿಸುತ್ತದೆ ಆದ್ದರಿಂದ ನೀವು ಗಡಿಯಾರವನ್ನು ನೋಡದೆ ಕೆಲಸವನ್ನು ಪೂರ್ಣಗೊಳಿಸಿರಿ ಇದು ಅತ್ಯಂತ ಯಶಸ್ವಿ ಜನರು ಪಡಿಸಿಕೊಂಡಿರುವ ಮತ್ತೊಂದು ಪ್ರಮುಖ ಅಭ್ಯಾಸವಾಗಿದೆ ನೀವು ಬೆಳೆಸಿಕೊಳ್ಳಬೇಕಾದ ನಾಲ್ಕನೇ ಅಭ್ಯಾಸವೆಂದರೆ ನೀವು ಕೆಲಸವನ್ನು ಪೂರ್ಣಗೊಳಿಸುವವರೆಗೆ ಮಾಡಿ ಮತ್ತು ಕೆಲಸವನ್ನು ಅಪೂರ್ಣವಾಗಿ ಬಿಡಬೇಡಿ ಆದ್ದರಿಂದ ನಿಮ್ಮ ಮನಸ್ಸು ಶಾಂತವಾಗಿರಲಿ ಮತ್ತು ಆ ರಾತ್ರಿ ನೀವು ಶಾಂತವಾಗಿ ಮಲಗಬಹುದು ಏಕೆಂದರೆ ಆ ದಿನ ನೀವು ಹೆಚ್ಚು ಕೆಲಸ ಮಾಡಿದ್ದೀರಿ ಅಥವಾ ನೀವು ಮಾಡಲು ಯೋಜಿಸಿದ್ದ ಅನೇಕ ಚಟುವಟಿಕೆಗಳನ್ನು ಪೂರ್ಣಗೊಳಿಸಿ ಮತ್ತು ಶಾಂತಿಯುತವಾಗಿ ಮಲಗಲು ಹೋಗಿ ಆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ ಮೆದುಳಿನ ಸಂವೇದನೆ ಈ ರೀತಿ ಇರುತ್ತದೆ ಓಹ್ ಇಂದು ಸಂಪೂರ್ಣ ಕಾರ್ಯವನ್ನು ನಿರ್ವಹಿಸಿದೆ ಮತ್ತು ನಂತರ ಪೂರ್ಣಗೊಂಡಿದೆ ಎಂದು ಭಾವಿಸುತ್ತದೆ ಆದ್ದರಿಂದ ನಾನು ವಿಶ್ರಾಂತಿ ಪಡೆಯಬಹುದು ಅಪೂರ್ಣ ಚಟುವಟಿಕೆಗಳ ಬಗ್ಗೆ ಒಳನುಗ್ಗುವ ಆಲೋಚನೆಗಳೊಂದಿಗೆ ನಾನು ಈ ವ್ಯಕ್ತಿಯನ್ನು ತೊಂದರೆಗೊಳಿಸುವುದಿಲ್ಲ ಮತ್ತು ಮುಂದಿನ ಐದನೇ ಅಂಶವು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುವ ಉತ್ತಮ ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದರ ಕುರಿತಾಗಿದೆ ಎಲ್ಲಾ ಸಮಯದಲ್ಲೂ ಅತ್ಯಂತ ಪ್ರಮುಖ ಗುರಿಯತ್ತ ಗಮನ ಹರಿಸಿ ಇದು ಕ್ಷುಲ್ಲಕ ಚಟುವಟಿಕೆ ಎಂದು ನಿಮಗೆ ತಿಳಿದಿದ್ದರೆ ಅದರ ಮೇಲೆ ಸಮಯ ಕಳೆಯಬೇಡಿ ಅತ್ಯಂತ ಪ್ರಮುಖ ಗುರಿಯತ್ತ ಗಮನ ಕೇಂದ್ರೀಕರಿಸಿ ಆದ್ಯತೆ ನೀಡಿ ನಾನು ಇಂದು ಮಾಡಬಹುದಾದ ಅತ್ಯಂತ ಪ್ರಮುಖ ವಿಷಯ ಯಾವುದು ಎಂದು ನಿಮ್ಮನ್ನು ಕೇಳಿಕೊಳ್ಳಿ ಅದರ ಮೇಲೆ ಕೇಂದ್ರೀಕರಿಸಿ ಮತ್ತು ಮುಂದಿನ ಆರನೇಯದು ಸಂಪೂರ್ಣವಾಗಿ ತಪ್ಪಿಸಬಹುದಾದ ಯಾವುದಾದರೊಂದರ ಮೇಲೆ ಹೆಚ್ಚು ಸಮಯವನ್ನು ಕಳೆಯಬೇಡಿ ಅದರ ಮೇಲೆ ನೀವು ಹೆಚ್ಚು ಸಮಯವನ್ನು ವ್ಯಯಿಸಿದರೆ ಸಂಪೂರ್ಣವಾಗಿ ವ್ಯರ್ಥವಾಗುತ್ತದೆ ಅದನ್ನು ತಪ್ಪಿಸಿ ಉದಾಹರಣೆಗೆ ನಿಮ್ಮ ಪೆನ್ಸಿಲ್ ಅನ್ನು ತೀಕ್ಷ್ಣಗೊಳಿಸುವಂತಹ ಸರಳ ವಿಷಯವನ್ನು ತೆಗೆದುಕೊಳ್ಳಿ ಈಗ ನೀವು ಬ್ಲೇಡ್ ತೆಗೆದುಕೊಂಡು ತೀಕ್ಷ್ಣಗೊಳಿಸಲು ಪ್ರಾರಂಭಿಸುತ್ತೀರಿ ಮತ್ತು ಅದು ತುಂಬಾ ಚೆನ್ನಾಗಿ ಕಾಣಲು ಬಯಸುತ್ತೀರಿ ಮತ್ತು ನಂತರ ನೀವು ಅದನ್ನು ತೀಕ್ಷ್ಣಗೊಳಿಸಲು ಸುಮಾರು 1 ಗಂಟೆ ಕಳೆಯುತ್ತೀರಿ ಈಗ ನೀವು ಶಾರ್ಪನರ್ ಅನ್ನು ಬಳಸಿದರೆ ಅದನ್ನು ತಪ್ಪಿಸಬಹುದು ನಿಮಗಾಗಿ ಅದನ್ನು ಮಾಡಲು ನೀವು ಜನರನ್ನು ಕೇಳಬಹುದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಸಣ್ಣ ಕೆಲಸಕ್ಕೆ ಖರ್ಚುಮಾಡುವ ಬದಲು ನೀವು ಒಂದು ಪ್ರಮುಖ ಚಟುವಟಿಕೆಗೆ ಹೆಚ್ಚು ಖರ್ಚು ಮಾಡಿದರೆ ಅದು ನಿಮ್ಮನ್ನು ಬೆಳವಣಿಗೆಯತ್ತ ಮುನ್ನಡೆಸುತ್ತದೆ ಆದ್ದರಿಂದ ಸಂಪೂರ್ಣವಾಗಿ ತಪ್ಪಿಸಬಹುದಾದ ಯಾವುದಾದರೊ ಮೇಲೆ ಎಂದಿಗೂ ಹೆಚ್ಚು ಸಮಯವನ್ನು ಕಳೆಯಬೇಡಿ ಮತ್ತು ಕೊನೆಯದಾಗಿ ಮುಖ್ಯವಾದದ್ದು ಈ ಉಪನ್ಯಾಸಕ್ಕಾಗಿ ನೂರು ಪ್ರತಿಶತ ಗಮನವನ್ನು ಕೇಂದ್ರೀಕರಿಸಿ ನೀವು ಮಾಡುವ ಯಾವುದೇ ಕೆಲಸವಾಗಲಿ ದೇಹ ಮನಸ್ಸು ಮತ್ತು ನಂತರ ಆತ್ಮವು ಭಾವನೆಗಳೆಲ್ಲವೂ ಅಲ್ಲಿ ನಿಮ್ಮೊಂದಿಗೆ ಇರಲಿ ನೀವು ನಿಮ್ಮನ್ನು ನೂರು ಪ್ರತಿಶತ ಮೀಸಲಿಡಲು ಸಾಧ್ಯವಾದರೆ ಅದರ ಮೇಲೆ ಗಮನ ಕೇಂದ್ರೀಕರಿಸಿ ಮತ್ತು ನೀವು ಅದನ್ನು ಆಗಾಗ್ಗೆ ವಿಚಲಿತರಾಗುವ ಉಳಿದವರಿಗಿಂತ ವೇಗವಾಗಿ ಪೂರ್ಣಗೊಳಿಸುತ್ತೀರಿ ನಾನು ಬಾಲ್ಯದ ಪ್ರಯೋಗ ಅಥವಾ ಬಾಲ್ಯದ ಸಂತೋಷವನ್ನು ನೆನಪಿಸಿಕೊಳ್ಳುತ್ತೇನೆ ಮತ್ತು ನಿಮಗೆ ಒಂದು ಮಸೂರವನ್ನು ನೀಡಿದಾಗ ಅದು ನಿಮಗೆ ನೆನಪು ಮಾಡುವುದೇನೆಂದರೆ ಹಿರಿಯ ಶಿಕ್ಷಕರು ನಮಗೆ ಕಲಿಸಿರೋದು ಏನೆಂದರೆ ಮಸೂರವನ್ನು ತೆಗೆದುಕೊಂಡು ನಂತರ ಅದನ್ನು ಒಂದು ಕಾಗದದ ಮೇಲೆ ಇರಿಸಿದರೆ ನಂತರ ಸೂರ್ಯನ ಕಿರಣವನ್ನು ಅದರ ಮೂಲಕ ಹಾದುಹೋಗಲು ಅನುಮತಿಸಿದರೆ ಸೂರ್ಯನ ಕಿರಣಗಳು ಚದುರಿ ಹೋಗಿ ನೀವು ಅದನ್ನು ಸ್ಪರ್ಶಿಸಲು ಸಾಧ್ಯವಾಗುವುದಿಲ್ಲ ಆದರೆ ನೀವು ಆಯ್ಕೆ ಮಾಡುವ ಮಸೂರವು ಸೂರ್ಯನ ಕಿರಣಗಳನ್ನು ಒಂದು ರೀತಿಯ ಲೇಸರ್ ಕಿರಣವಾಗಿ ಮತ್ತು ಕಾಗದವನ್ನು ಸ್ಪರ್ಶಿಸಿಸಿದರೆ ಅದು ಬೆಂಕಿ ಕಡ್ಡಿಯನ್ನು ಹೊತ್ತಿಸುತ್ತದೆ ಮತ್ತು ಸುಟ್ಟುಹಾಕಬಹುದು ಈಗ ಅದು ಏಕಾಗ್ರತೆಯ ಶಕ್ತಿಯಾಗಿದೆ ನೀವು ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಾದರೆ ನೀವು ವಸ್ತುಗಳನ್ನು ಸುಡಬಹುದು ಅಂದರೆ ನೀವು ಪ್ರಚಂಡ ಯಶಸ್ಸಿನೊಂದಿಗೆ ಪೂರ್ಣಗೊಳಿಸಬಹುದಾದ ಪ್ರಜ್ಞೆ ಬರುತ್ತದೆ ಮತ್ತು ನೀವು ಹೆಚ್ಚು ವೇಗವಾಗಿ ಅದನ್ನು ಉಳಿದ ಜನರಿಗಿಂತ ಮಾಡಬಹುದು ಏಕೆಂದರೆ ನಿಮ್ಮ ಮನಸ್ಸು ಬಹಳ ತೀಕ್ಷ್ಣವಾದ ಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಪೂರ್ಣ ಗಮನ ಮತ್ತು ಏಕಾಗ್ರತೆ ಇರುವುದರಿಂದ ಯಾವುದರಿಂದಲೂ ಅದನ್ನು ವಿಚಲಿತಗೊಳಿಸಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಸಂಪೂರ್ಣವಾಗಿ ವಿಚಲಿತರಾಗಿರುವ ಈ ಜಗತ್ತಿನಲ್ಲಿ ಆ ಮಟ್ಟದ ಏಕಾಗ್ರತೆಯನ್ನು ಬೆಳೆಸಿಕೊಳ್ಳುವುದು ನಿಜವಾಗಿಯೂ ಕಷ್ಟ ನೀವು ಅದನ್ನು ಹೇಗೆ ಮಾಡಬಹುದು ಎಂಬುದರ ಕುರಿತು ನಾನು ಮತ್ತೊಂದು ಉಪನ್ಯಾಸವನ್ನು ನೀಡುತ್ತೇನೆ ಆದರೆ ಈ ಸಮಯದಲ್ಲಿ ನೀವು ನೆನಪಿಸಿಕೊಳ್ಳಬೇಕಾಗಿದ್ದು ನಿಮ್ಮ ಯಶಸ್ಸಿನ ಅಭ್ಯಾಸವನ್ನು ಬೆಳೆಸಿಕೊಳ್ಳಲು ಶೇಕಡ ನೂರರಷ್ಟು ಏಕಾಗ್ರತೆ ಬಹಳ ಮುಖ್ಯ ಈಗ ಕಡೆಯಲ್ಲಿ ನಾನು ಓದಿದ ಒಂದು ಲೇಖನದೊಂದಿಗೆ ಪೂರ್ಣಗೊಳಿಸಲು ಬಯಸುತ್ತೇನೆ ಅದರ ಕೊನೆಯ ಭಾಗವೆಂದರೆ ಪ್ರಜ್ಞಾಪೂರ್ವಕವಾಗಿ ಬದುಕುವ ಶೆಲ್ಲಿಸ್ Shelleys ಶೈಲಿಯ ಪ್ರಕಾರ ಸಕಾರಾತ್ಮಕತೆ ಶಾಶ್ವತವಾದ ಬದಲಾವಣೆಯ ಕೀಲಿಯಾಗಿದೆ ಸಂಪೂರ್ಣ ಲೇಖನವು ಅಂತರ್ಜಾಲದಲ್ಲಿ ಸಹ ಲಭ್ಯವಿದೆ ನೀವು ಅದನ್ನು ಓದಬಹುದು ಆದರೆ ಈ ಭಾಗ ನನಗೆ ತುಂಬಾ ಇಷ್ಟವಾಯಿತು ಮತ್ತು ಅದೂ ಒಂದು ಈ ವಾರದ ಅಭ್ಯಾಸಗಳ ಬಗೆಗಿನ ನಮ್ಮ ಸಂಪೂರ್ಣ ಚರ್ಚೆಗೆ ಸೂಕ್ತವಾದದ್ದು ನೀವು ನಿಜವಾಗಿಯೂ ನಿಮಗಾಗಿ ನಡೆಯುವ ಜೀವನವನ್ನು ಮಾಡಬಹುದು ಮತ್ತು ನೀವು ಗರಿಷ್ಠ ಕಾರ್ಯಕ್ಷಮತೆಯನ್ನು ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧಿಸಬಹುದು ನಿಮ್ಮ ಇಚ್ಛೆಯಂತೆ ನಡೆಯುವ ಬಗ್ಗೆ ಯಾವುದೇ ಸಂದೇಹವಿಲ್ಲ ಹೆಚ್ಚಿನ ಸಮಯಗಳಲ್ಲಿ ನಿಜವಾಗಿಯೂ ಅನುಮಾನಾಸ್ಪದ ನಕಾರಾತ್ಮಕ ಚಿಂತನೆಗೆ ನೀವು ಹೆದರುತ್ತೀರಿ ನೀವು ಬದುಕಬಲ್ಲಿರಿ ಎಂದು ನಂಬುವ ಮನಸ್ಸಿನಲ್ಲಿ ಮಂಗದಂತೆ ಛಿದ್ರವಾಗುತ್ತದೆ ಆದರೆ ನೀವು ಮಾಡಬಹುದು ಮತ್ತು ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ನೀವು ಗರಿಷ್ಠ ಕಾರ್ಯಕ್ಷಮತೆಯನ್ನು ಸಾಧಿಸಬಹುದು ಬರಿ ಒಂದು ಅಂಶವಲ್ಲ ಎಲ್ಲವೂ ಜೀವನದ ಅನಿರೀಕ್ಷಿತ ಬದಲಾವಣೆಗಳು ಮತ್ತು ಪರಿವರ್ತನೆಗಳಿಂದ ಬದುಕುಳಿಯಲು ಸಾಧ್ಯವಿಲ್ಲ ಆದರೆ ಅಭಿವೃದ್ಧಿ ಹೊಂದಬಹುದು ನೀವು ಓರೇ ಹಚ್ಚುವ ಸಮಯದಲ್ಲೂ ಯಶಸ್ಸಿನ ಅಭ್ಯಾಸಗಳನ್ನು ಬೆಳೆಸಿಕೊಂಡರೆ ನೀವು ಹೊಂದಿಕೊಳ್ಳುತ್ತೀರಿ ಮತ್ತು ನಂತರ ನೀವು ಅಭಿವೃದ್ಧಿ ಹೊಂದುತ್ತೀರಿ ಶಕ್ತಿಯುತ ಬದಲಾವಣೆ ಸಾಧ್ಯತೆಯಿದೆ ನೀವು ಸಂಪೂರ್ಣವಾಗಿ ನೀವು ಆಯ್ಕೆ ಮಾಡಿದ ಜೀವನವನ್ನು ಸೃಷ್ಟಿಸುವುದರಿಂದ ನೀವು ಆಯ್ಕೆ ಮಾಡಿದ ಜೀವನವನ್ನು ರಚಿಸಲು ನೀವು ಸಂಪೂರ್ಣವಾಗಿ ಸಮರ್ಥರಾಗಿದ್ದೀರಿ ಇದನ್ನು ಒಂದು ಟಿಪ್ಪಣಿಯೊಂದಿಗೆ ಕೊನೆಗೊಳಿಸಬಹುದು ಆದರೆ ವಿಶಿಷ್ಟವಾಗಿರಿ ಆಯ್ಕೆಯಲ್ಲಿ ಸಂಪೂರ್ಣವಾಗಿ ಜಾಗರೂಕರಾಗಿರಿ ನೀವು ಉತ್ತಮ ಅಭ್ಯಾಸಗಳನ್ನು ಆಯ್ಕೆ ಮಾಡಲಿದ್ದೀರಿ ಎಂಬುದು ಯಶಸ್ಸಿನ ಅಭ್ಯಾಸಗಳನ್ನು ಬೆಳೆಸುತ್ತದೆ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುತ್ತದೆ ಅತ್ಯಂತ ಯಶಸ್ವಿಯಾಗುತ್ತಾರೆ ಮತ್ತು ಅಂತಿಮವಾಗಿ ಸಂತೋಷದಿಂದ ಶಾಂತಿಯುತವಾಗಿ ಉಳಿಯುತ್ತಾರೆ ಮತ್ತು ಯಾವುದೇ ವಿಷಾದವಿಲ್ಲದೆ ಜೀವನವನ್ನು ನಡೆಸುತ್ತಾರೆ ಈ ವೀಡಿಯೊವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಒಳ್ಳೆಯ ದಿನವನ್ನು ಹೊಂದಿರಿ ಒಳ್ಳೆಯ ವಾರಾಂತ್ಯವನ್ನು ಹೊಂದಿರಿ ಮತ್ತು ನಂತರ ನಾವು ನೀಡಿದ ನಿಯೋಜನೆಯನ್ನು ಪೂರ್ಣಗೊಳಿಸಿ ನೀವು ಆನಂದಿಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಮತ್ತೆ ನಿಯೋಜನೆಯೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯಿರಿ ವಂದನೆಗಳು